ಇಂದಿನ ಉಪನ್ಯಾಸದ ಶೀರ್ಷಿಕೆ ಸಂಪನ್ಮೂಲ ಚಾಲಿತ ವೇಳಾಪಟ್ಟಿ ಆದ್ದರಿಂದ ಈ ತರಗತಿಯಲ್ಲಿ ನಾನು ಯಾವ ವಿಷಯಗಳನ್ನು ಒಳಗೊಳ್ಳಲಿದ್ದೇನೆ ಎಂದು ನೋಡೋಣ ಮುಖ್ಯವಾಗಿ ಸಂಪನ್ಮೂಲ ವೇಳಾಪಟ್ಟಿ ಎಂದರೇನು ಎಂಬುದರ ಕುರಿತು ನಾನು ಸಂಕ್ಷಿಪ್ತ ಪರಿಚಯವನ್ನು ನೀಡುತ್ತೇನೆ ಆದ್ದರಿಂದ ಸಂಪನ್ಮೂಲ ಹಂಚಿಕೆ ಅಥವಾ ಸಂಪನ್ಮೂಲ ಲೋಡಿಂಗ್ ಹೀಗೆ ಮತ್ತು ಸಂಪನ್ಮೂಲ ಮಟ್ಟಕ್ಕೆ ಸ್ವಲ್ಪ ವಿಸ್ತರಿಸುವುದರಿಂದ ಇಂದಿನ ತರಗತಿಯಲ್ಲಿ ನೀವು ಅರ್ಥಮಾಡಿಕೊಳ್ಳುವಿರಿ ನಂತರ ನಾವು RCPSPಗೆ ಹೋಗುತ್ತೇವೆ ಆದ್ದರಿಂದ RCPSP ಸಂಪನ್ಮೂಲ ನಿರ್ಬಂಧ ಯೋಜನೆ ವೇಳಾಪಟ್ಟಿ ಸಮಸ್ಯೆ ಅದರ ಪರಿಚಯ ನಾವು ನೋಡುತ್ತೇವೆ ನಂತರ RDM ಪ್ರಾತಿನಿಧ್ಯ ಸಂಪನ್ಮೂಲ ವೇಳಾಪಟ್ಟಿಗಾಗಿ ಎರಡು ಮಾರ್ಗಗಳಿವೆ ಎಂದು ನಾನು ಹೇಳಲಿದ್ದೇನೆ ಒಂದು RDM ಪ್ರಾತಿನಿಧ್ಯ ಇದು ಸಂಬಂಧ ರೇಖಾಚಿತ್ರ ವಿಧಾನ ಮತ್ತು ನಾವು ಇತರ ಪ್ರಕಾರದ ಮೋಡ್ಗಳನ್ನು ನೋಡಲಿದ್ದೇವೆ ಆದ್ದರಿಂದ ಈ ಎಲ್ಲಾ ಪ್ರಕರಣಗಳಿಗೆ ಉತ್ತರಗಳನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಮತ್ತು ಕಂಡುಹಿಡಿಯುವುದು ಎಂಬುದರ ಕುರಿತು ನಾನು ನಿಮಗೆ ಪ್ರಯೋಗ ಮತ್ತು ದೋಷ ವಿಧಾನವನ್ನು ತೋರಿಸಿದ್ದೇನೆ ಆದರೆ ನಿಜವಾದ ಆಚರಣೆಯಲ್ಲಿ ನೀವು ಯೋಜನೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಚಟುವಟಿಕೆಗಳನ್ನು ಹೊಂದಿದ್ದರೆ ಕೈಯಾರೆ ಕೆಲಸ ಮಾಡುವುದು ತುಂಬಾ ಕಷ್ಟ ಇದು ಪ್ರಯೋಗ ಮತ್ತು ದೋಷ ವಿಧಾನದಲ್ಲಿದೆ ಆದ್ದರಿಂದ ಈ ರೀತಿಯ ಸಮಸ್ಯೆಗಳನ್ನು ಸರಿಪಡಿಸಲು ನಾವು ಹ್ಯೂರಿಸ್ಟಿಕ್ ವಿಧಾನಗಳು ಅಥವಾ ಇತರ ಸಂಯೋಜನೆಗಳನ್ನು ಹೊಂದಿರಬೇಕು ಆದರೆ ಈ ಸಂಪನ್ಮೂಲ ವೇಳಾಪಟ್ಟಿಗಳು ಏನೆಂಬುದನ್ನು ನಾವು ವಿಶಾಲವಾಗಿ ಅರ್ಥಮಾಡಿಕೊಳ್ಳುತ್ತೇವೆ ಸಂಪನ್ಮೂಲ ಎಂದರೇನು ಸಂಪನ್ಮೂಲವು ಮನುಷ್ಯ ವಸ್ತು ಯಂತ್ರೋಪಕರಣಗಳಿಂದ ಪ್ರಾರಂಭವಾಗುವ ಯಾವುದೇ ಭೌತಿಕ ವೇರಿಯೇಬಲ್ ಅನ್ನು ಒಳಗೊಳ್ಳಬಹುದು ಕೆಲವೊಮ್ಮೆ ನೀವು ಹೆಚ್ಚಿನ ಸಮಯದ ಹಣಕಾಸು ಸಹ ಸಂಪನ್ಮೂಲ ವೇಳಾಪಟ್ಟಿಯನ್ನು ಯೋಜಿಸುತ್ತಿರುವಾಗ ಸ್ಥಳವು ನಿಜವಾದ ದೊಡ್ಡ ಸಮಸ್ಯೆಯಾಗಬಹುದು ಆದರೆ ಸಾಮಾನ್ಯವಾಗಿ ಜನರ ಮನಸ್ಸಿಗೆ ಬರುವುದು ನೀವು ಸಂಪನ್ಮೂಲ ವೇಳಾಪಟ್ಟಿ ಮತ್ತು ಸಂಪನ್ಮೂಲ ಮಟ್ಟವನ್ನು ಯೋಚಿಸುವಾಗಲೆಲ್ಲಾ ಅದು ಮನುಷ್ಯ ಮತ್ತು ಯಂತ್ರೋಪಕರಣಗಳು ಮಾತ್ರ ಕೇವಲ ಮಾನವಶಕ್ತಿ ಯಂತ್ರೋಪಕರಣಗಳು ಮಾತ್ರ ಇತರರು ಪ್ರಮುಖ ಪಾತ್ರ ವಹಿಸುವುದಿಲ್ಲ ಏಕೆಂದರೆ ನೀವು ದೀರ್ಘಾವಧಿಯಲ್ಲಿ ನಿಜವಾಗಿ ಸಾಗಿಸದ ವಸ್ತುಗಳು ಆದ್ದರಿಂದ ಅದು ಇದು ಸಾಮಾನ್ಯವಾಗಿ ಬಹಳ ಗಂಭೀರವಾದ ಕಾಳಜಿಯಲ್ಲ ಮುಂದಿನದು ಸಂಪನ್ಮೂಲ ಹಂಚಿಕೆ ಅಥವಾ ಸಂಪನ್ಮೂಲ ಲೋಡಿಂಗ್ ಎರಡೂ ಹೆಸರುಗಳು ನಿಜವಾಗಿಯೂ ಒಂದೇ ಇದು ಪ್ರತಿ ಚಟುವಟಿಕೆಯ ಸಂಪನ್ಮೂಲಗಳಲ್ಲಿ ಅಗತ್ಯವಿರುವ ಮೊತ್ತ ಮತ್ತು ಸಮಯ ಅಥವಾ ಅವಧಿಗೆ ಎಸೆಯಲಾಗುತ್ತದೆ ಮತ್ತು ಸಂಪನ್ಮೂಲವನ್ನು ಕಡಿಮೆ ಮಾಡುವ ಬಗ್ಗೆ ಅಥವಾ ಸಂಪನ್ಮೂಲವನ್ನು ಹಂಚುವಲ್ಲಿ ಹೆಚ್ಚಿನದನ್ನು ಮಾಡುವ ಅಗತ್ಯವಿಲ್ಲ ಅದರಂತೆ ನಮಗೆ ಎರಡು ಪ್ರಕಾರಗಳಿವೆ ಒಂದನ್ನು ಫ್ರೊಂಡ್ ಎಂಡ್ ಲೋಡಿಂಗ್ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದನ್ನು ಬ್ಯಾಕ್ ಎಂಡ್ ಲೋಡಿಂಗ್ ಎಂದು ಕರೆಯಲಾಗುತ್ತದೆ ಈಗ ಒಂದು ಸರಳ ಉದಾಹರಣೆಯನ್ನು ನೋಡೋಣ ನಾನು ಕಾಲ್ಪನಿಕ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ನಾಲ್ಕು ಚಟುವಟಿಕೆಗಳು ಇವೆ ಚಟುವಟಿಕೆ A ಮತ್ತು C ಸಮಾನಾಂತರವಾಗಿರುತ್ತವೆ ಇದನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅರ್ಥೈಸುವುದು ಹೇಗೆ ಎಂಬುದರ ಕುರಿತು ಈಗ ನಿಮಗೆ ಚೆನ್ನಾಗಿ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ B ಮತ್ತು D ಎನ್ನುವುದು ಪಟ್ಟಿಯಲ್ಲಿನ ಅನುಕ್ರಮ ಹಂತಗಳ ಸಂಖ್ಯೆ 2 ಆದ್ದರಿಂದ ಅವರು ನಿಜವಾಗಿಯೂ A ಮತ್ತು C ಉತ್ತರಾಧಿಕಾರಿಗಳು ಮತ್ತು ಈ ಎಲ್ಲದಕ್ಕೂ ಅವಧಿಯನ್ನು ನೀಡಲಾಗುತ್ತದೆ ಅಗತ್ಯವಾದ ಸಂಪನ್ಮೂಲವನ್ನು ನೀಡಲಾಗುತ್ತದೆ ಈ ನಾಲ್ಕು ಚಟುವಟಿಕೆಗಳು ಒಂದೇ ಸಂಪನ್ಮೂಲವನ್ನು ಹಂಚಿಕೊಳ್ಳುತ್ತವೆ ನಂತರ ನೀವು ಎಲ್ಲಾ ಹಂಚಿಕೆ ಮತ್ತು ಒಟ್ಟಿಗೆ ಲೋಡ್ ಮಾಡುವುದನ್ನು ಮಾತ್ರ ಮಾಡಬಹುದು ಈಗ ನಾನು ಈ ನೆಟ್ವರ್ಕ್ ಅನ್ನು ಸೆಳೆಯುತ್ತೇನೆ ಆದ್ದರಿಂದ ನಾನು ಹೇಗೆ ಮಾಡುವುದು ಇಲ್ಲಿಂದ ಬಾಣದ ಗುರುತು ಇರಬೇಕು ಮುಖ್ಯವಾಗಿ ಇದು ನನ್ನ ನೆಟ್ವರ್ಕ್ ಆದ್ದರಿಂದ ಒಮ್ಮೆ A ಮಾಡಿದ ನಂತರ B ಮಾಡಲಾಗುತ್ತದೆ ನಂತರ A ಮತ್ತು C ಮಾಡಿದ ನಂತರ D ಅನ್ನು ಹಿಂದಿನ ಸಂಬಂಧಗಳ ಪ್ರಕಾರ ಮಾಡಲಾಗುತ್ತದೆ ಇದು ಒಂದು ನೆಟ್ವರ್ಕ್ ಮತ್ತು ಈಗ ನೀವು ಈ ನೆಟ್ವರ್ಕ್ ಅನ್ನು ನೋಡಿದರೆ ಈ ಎಲ್ಲಾ ಚಟುವಟಿಕೆಗಳಿಗೆ ಸಂಪನ್ಮೂಲ ಹಂಚಿಕೆಯನ್ನು ಸಹ ಇಲ್ಲಿ ನೀಡಲಾಗಿದೆ ಮತ್ತು ನಾನು ಫ್ರಂಟ್ ಎಂಡ್ ಲೋಡಿಂಗ್ ಅನ್ನು ತೋರಿಸಲಿದ್ದೇನೆ ಫ್ರಂಟ್ ಎಂಡ್ ಲೋಡಿಂಗ್ನಲ್ಲಿ ಏನಾಗುತ್ತದೆ ಫ್ರಂಟ್ ಎಂಡ್ ಲೋಡಿಂಗ್ ನಿಮ್ಮ ಫಾರ್ವರ್ಡ್ ಪಾಸ್ ಅನ್ನು ಆಧರಿಸಿದೆ ಇದಕ್ಕಾಗಿ ನೀವು ಫಾರ್ವರ್ಡ್ ಪಾಸ್ ಲೆಕ್ಕಾಚಾರಗಳನ್ನು ಮಾಡಿದರೆ ನಾನು ಈ ಚಟುವಟಿಕೆಗಳನ್ನು ಮಾತ್ರ ತೋರಿಸಲಿದ್ದೇನೆ ಎಂದು ಹೂಹಿಸೋಣ ಇದು 0 ಇದು 6 ಇದು 0 ಮತ್ತು ಇದು 4 ಸರಿ ಇದು 8 ಆಗಿರುತ್ತದೆ ಮತ್ತು ಇದು ಈಗ 6 ಮತ್ತು 8 ಆಗಿದೆ ಇದು ಈಗ 4 6 ಗರಿಷ್ಠ 6 6 ಪ್ಲಸ್ 5 11 ಆದ್ದರಿಂದ 11 ದಿನಗಳು ಈ ಸಣ್ಣ ಯೋಜನೆಗಾಗಿ ತೆಗೆದುಕೊಂಡ ಒಟ್ಟು ಸಮಯ ಮತ್ತು ನೀವು ಈ ಸಂಪನ್ಮೂಲ ಸಂಯೋಜನೆಗಳನ್ನು ನೋಡಿದರೆ ನಾನು ನಿಜವಾಗಿ ಇದರ ಸಂಪನ್ಮೂಲ ಸಂಯೋಜನೆಯನ್ನು ಸೇವಿಸುತ್ತಿದ್ದೇನೆ 5 ರವರೆಗೆ ನಾನು ಆಕ್ರಮಿಸಿಕೊಳ್ಳುವವರೆಗೂ ನನ್ನ ಸಂಪನ್ಮೂಲ ಬಳಕೆ ಈಗ ನೀವು ಇಲ್ಲಿ ನೋಡಿದರೆ ಫ್ರಂಟ್ ಎಂಡ್ ಲೋಡಿಂಗ್ ನನ್ನ ಫಾರ್ವರ್ಡ್ ಪಾಸ್ಗಳ ಆಧಾರದ ಮೇಲೆ ಸಂಪನ್ಮೂಲಗಳನ್ನು ನಿಜವಾಗಿಯೂ ಡಂಪ್ ಮಾಡುತ್ತಿದ್ದೇನೆ ಎಂದು ಹೇಳುತ್ತದೆ ಇದು ವಾರ್ಷಿಕ ಪ್ರಾರಂಭಗಳು ಮತ್ತು ವಾರ್ಷಿಕ ಪೂರ್ಣಗೊಳಿಸುವಿಕೆಗಳನ್ನು ಸೂಚಿಸುತ್ತದೆ ಆದ್ದರಿಂದ A ಚಟುವಟಿಕೆ 0 ರಿಂದ ಆರಂಭವಾಗಿ 6ಕೆ ಮುಗಿಯುತ್ತದೆ ಈಗ A ಮುಗಿದ ತಕ್ಷಣ B ಪ್ರಾರಂಭವಾಗುತ್ತಿದೆ ಆದ್ದರಿಂದ 6 ರಿಂದ 8 ರವರೆಗೆ ಈಗ ಚಟುವಟಿಕೆ C 0 ರಿಂದ 4 ರವರೆಗೆ ಮತ್ತು Dಗಾಗಿ D ಪ್ರಾರಂಭವಾಗುತ್ತಿದೆ ನಾನು A ಮತ್ತು C ಮುಗಿಯುವವರೆಗೆ ಕಾಯಬೇಕಾಗಿದೆ ಆದ್ದರಿಂದ D 6 ರಿಂದ ಪ್ರಾರಂಭವಾಗುತ್ತಿದೆ ಮತ್ತು 11 ರವರೆಗೆ ಮುಗಿಸುತ್ತಿದೆ ಅದು ಮುಖ್ಯವಾಗಿ ನಾವು ಅದನ್ನು ಫ್ರಂಟ್ ಎಂಡ್ ಲೋಡಿಂಗ್ ಸಂಪನ್ಮೂಲ ಒಟ್ಟುಗೂಡಿಸುವಿಕೆ ಚಾರ್ಟ್ ಎಂದು ಕರೆಯುತ್ತೇವೆ ನೀವು ಹಿಂದುಳಿದ ಪಾಸ್ನಲ್ಲಿ ಕೆಲಸ ಮಾಡುತ್ತಿದ್ದರೆ ಆದ್ದರಿಂದ ಇದು ಈಗ 11 ಆಗಿದೆ ಇದು 11 ಆಗಿದೆ 11 ಮೈನಸ್ 5 6 ಆಗಿದೆ 11 ಮೈನಸ್ 2 9 ಆಗಿದೆ ಈಗ ಇದು ನನಗೆ 6 ಆಗಿದೆ 6 ಮೈನಸ್ 4 2 ಆಗಿದೆ ಈಗ ಇದು 6 ಆಗುತ್ತದೆ 6 ಮೈನಸ್ 6 0 ಆಗಿದೆ ಈಗ ನನ್ನ ತಡವಾದ ಪ್ರಾರಂಭಗಳು ಮತ್ತು ತಡವಾದ ಪೂರ್ಣಗೊಳಿಸುವಿಕೆಗಳ ಆಧಾರದ ಮೇಲೆ ನನ್ನ ಸಂಪನ್ಮೂಲಗಳನ್ನು ನಾನು ನಿಜವಾಗಿಯೂ ಬಳಸುತ್ತಿದ್ದೇನೆ ಆದ್ದರಿಂದ D 6 ರಿಂದ 11 ರವರೆಗೆ A 0 ರಿಂದ 6 ರವರೆಗೆ C ವಾಸ್ತವವಾಗಿ 2 ರಿಂದ 6 ರವರೆಗೆ ಮತ್ತು B ಸಹ 6 ರಿಂದ 8 ರವರೆಗೆ ನೀವು ಬ್ಯಾಕ್ವರ್ಡ್ ಪಾಸ್ ಅನ್ನು ಆಧರಿಸಿ ಸಂಪನ್ಮೂಲವನ್ನು ಡಂಪ್ ಮಾಡಿದರೆ ಪ್ರಾಥಮಿಕವಾಗಿ ನೀವು ಅದನ್ನು ಬ್ಯಾಕ್ ಇಂಡ್ ಲೋಡ್ ಆಫ್ ಸಂಪನ್ಮೂಲ ಒಟ್ಟುಗೂಡಿಸುವಿಕೆಯ ಚಾರ್ಟ್ ಎಂದು ಕರೆಯುತ್ತೀರಿ ಆದ್ದರಿಂದ ಇದು ನೀವು ದಿನಗಳಲ್ಲಿ ಸಮಯವನ್ನು ಹೊಂದಿರುವ x ಅಕ್ಷ ಮತ್ತು y ಅಕ್ಷದಲ್ಲಿ ನೀವು x ಅಕ್ಷದಲ್ಲಿ ಹಲವಾರು ಸಂಪನ್ಮೂಲಗಳನ್ನು ಹೊಂದಿದ್ದೀರಿ ಈ ಎರಡೂ ಪ್ರಕರಣಗಳ ಅವಧಿ 11 ರಂದು ಮುಗಿಯುತ್ತಿದೆ ಮತ್ತು ಎರಡೂ ಪ್ರಕರಣಗಳಿಗೆ ತೆಗೆದುಕೊಂಡ ಗರಿಷ್ಠ ಸಂಪನ್ಮೂಲ 5 ಆಗಿದೆ ಆದ್ದರಿಂದ ಪ್ರಾಥಮಿಕವಾಗಿ ನಾವು ಇದನ್ನು ಸಂಪನ್ಮೂಲ ಹಂಚಿಕೆ ಅಥವಾ ಲೋಡಿಂಗ್ ಎಂದು ಕರೆಯುತ್ತೇವೆ ಮತ್ತೆ ಅದನ್ನು ತೋರಿಸಲು ಹಲವು ಮಾರ್ಗಗಳಿವೆ ನೀವು ಕೋಷ್ಟಕ ರೂಪವನ್ನು ಸಹ ತೋರಿಸಬಹುದು ನೀವು ಸಹ ಈ ರೀತಿ ಮಾಡಬಹುದು ಅಥವಾ ನೀವು ದಿನವಿಡೀ ಪ್ರತ್ಯೇಕವಾಗಿ ತೋರಿಸಬಹುದು ಮತ್ತು ಈ ಚಟುವಟಿಕೆಗಳ ಕ್ರಮವೂ ಸಹ ಕೆಳಭಾಗದಲ್ಲಿ AD ಆಗಿರಬೇಕಾಗಿಲ್ಲ ನೀವು ಅದನ್ನು ಮೇಲ್ಭಾಗದಲ್ಲಿ ಇಡಬಹುದು ನೀವು ಯಾವುದೇ ರೂಪಗಳನ್ನು ಮಾಡಬಹುದು ಪ್ರತಿ ದಿನಗಳಲ್ಲಿ ಸಂಖ್ಯೆಯನ್ನು ಪ್ರತಿನಿಧಿಸುವುದು ಒಂದೇ ಈಗ ಸಂಪನ್ಮೂಲ ವೇಳಾಪಟ್ಟಿ ಕುರಿತು ಚರ್ಚಿಸೋಣ ಆದ್ದರಿಂದ ಪ್ರಾಥಮಿಕವಾಗಿ ಎರಡು ರೀತಿಯ ಸಂಪನ್ಮೂಲ ವೇಳಾಪಟ್ಟಿಗಳಿವೆ ಒಂದನ್ನು ಸಮಯ ಸೀಮಿತ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದನ್ನು ಸಂಪನ್ಮೂಲ ಸೀಮಿತ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ಏನಾಗುತ್ತದೆ ಎಂಬುದು ಸಂಪನ್ಮೂಲ ವೇಳಾಪಟ್ಟಿಯಲ್ಲಿದೆ ಏಕೆಂದರೆ ನಾನು ಪ್ರತಿ ಬಾರಿಯೂ ಸಮಯವನ್ನು ಏಕೆ ತರುತ್ತೇನೆ ಏಕೆಂದರೆ ಸಂಪನ್ಮೂಲಗಳ ಸಂಖ್ಯೆಯು ಅವಧಿಯನ್ನು ನಿರ್ಧರಿಸುತ್ತದೆ ಅಥವಾ ನೀವು ಸಂಪನ್ಮೂಲಗಳನ್ನು ನಿರ್ಧರಿಸಬೇಕಾದ ಅವಧಿಯನ್ನು ನಿರ್ಧರಿಸುತ್ತದೆ ಆದ್ದರಿಂದ ಸಂಪನ್ಮೂಲ ಮತ್ತು ಸಮಯವು ಪರಸ್ಪರ ಸಂಬಂಧ ಹೊಂದಿವೆ ಆದ್ದರಿಂದ ಈಗ ನೀವು ಸಂಪನ್ಮೂಲ ವೇಳಾಪಟ್ಟಿಯಲ್ಲಿ ಮಾಡುತ್ತಿರುವಾಗ ಪ್ರಾಥಮಿಕವಾಗಿ ನಾನು ಭಾಗವನ್ನು ನಿಗದಿಪಡಿಸುವ ಕೆಲಸ ಮಾಡುತ್ತಿದ್ದೇನೆ ನಂತರ ಎರಡು ನಿಯತಾಂಕಗಳಿವೆ ಅದು ಒಟ್ಟಿಗೆ ಬರುತ್ತದೆ ಒಂದು ಸಮಯದ ನಿರ್ಬಂಧಗಳು ಅಥವಾ ನನಗೆ ಸಂಪನ್ಮೂಲ ನಿರ್ಬಂಧಗಳಿವೆ ಆದ್ದರಿಂದ ಸಮಯ ಸೀಮಿತ ಸಮಸ್ಯೆಗಳಲ್ಲಿ ಯೋಜನೆಯು ಸಾಧ್ಯವಾದಷ್ಟು ಕಡಿಮೆ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಿರ್ದಿಷ್ಟ ಸಮಯದಿಂದ ಯೋಜನೆಯನ್ನು ಪೂರ್ಣಗೊಳಿಸಬೇಕು ಆದ್ದರಿಂದ ನಾನು ಕ್ರ್ಯಾಶ್ ಮಾಡಬೇಕಾಗಿರುವುದು ಇದರ ಅರ್ಥವಲ್ಲ ಅದು ಕ್ರ್ಯಾಶಿಂಗ್ ಅಲ್ಲ ಆದ್ದರಿಂದ ಪ್ರಾಥಮಿಕವಾಗಿ ನೀವು ಕೊನೆಯ ಉದಾಹರಣೆಯಲ್ಲಿ ಮುಗಿಸುತ್ತಿದ್ದೀರಿ ಉದಾಹರಣೆಗೆ ನಾನು ಅದನ್ನು ಹನ್ನೊಂದನೇ ದಿನದಂದು ಮುಗಿಸಬೇಕು ಆದರೆ ಪ್ರಾಥಮಿಕವಾಗಿ ನೀವು ಅದೇ ಯೋಜನೆಯನ್ನು ಹನ್ನೊಂದನೇ ದಿನದಲ್ಲಿ ಸಾಧ್ಯವಾದಷ್ಟು ಕಡಿಮೆ ಸಂಪನ್ಮೂಲಗಳೊಂದಿಗೆ ಮಾತ್ರ ಮುಗಿಸಲಿದ್ದೀರಿ ನಾನು ನನ್ನ ಸಂಪೂರ್ಣ ಸಮಯವನ್ನು ವಿಳಂಬಗೊಳಿಸಲು ಹೋಗುವುದಿಲ್ಲ ಮತ್ತು ನಂತರ ಹೆಚ್ಚಿನ ಸಂಪನ್ಮೂಲಗಳನ್ನು ಬಳಸುತ್ತೇನೆ ಮತ್ತು ಏನನ್ನಾದರೂ ಮಾಡುತ್ತೇನೆ ಆದ್ದರಿಂದ ಅದು ಮುಖ್ಯವಾಗಿ ಸಂಪೂರ್ಣ ಕಾಳಜಿಯಲ್ಲ ಆದರೆ ಇದು ಒಂದು ಸಮಯ ಮತ್ತು ನೀವು ಹೇಳುವ ಸಂಪನ್ಮೂಲವಲ್ಲ ಇದು ಈ ನಿರ್ದಿಷ್ಟ ಹಂತದ ಸಮಯ ನಿರ್ಬಂಧಗಳಲ್ಲಿ ನಿರ್ಣಾಯಕವಾಗಿದೆ ಸಂಪನ್ಮೂಲ ಸೀಮಿತ ಪ್ರಕರಣವು ಯೋಜನೆಯನ್ನು ಆದಷ್ಟು ಬೇಗ ಮುಗಿಸಬೇಕು ಮತ್ತೆ ಯಾವುದೇ ಚಟುವಟಿಕೆಗಳಲ್ಲಿ ಯಾವುದೇ ವಿಳಂಬ ಅಥವಾ ವಿಸ್ತೃತ ಅವಧಿ ಇರಬಾರದು ಆದರೆ ಲಭ್ಯವಿರುವ ಸಂಪನ್ಮೂಲ ನಿರ್ಬಂಧಗಳನ್ನು ಮೀರದಂತೆ ಆದ್ದರಿಂದ ಹಿಂದಿನ ಪ್ರಕರಣದಲ್ಲಿ ಸಂಪನ್ಮೂಲ 5 ರ ಮೇಲೆ ನಿರ್ಬಂಧವಿರಬಹುದು ಆದ್ದರಿಂದ ನಾನು ಯೋಜನೆಯನ್ನು 5 ರಂದು ಮುಗಿಸಬಹುದು ಮತ್ತು ಇಲ್ಲಿ ಏನೂ ಸಂಭವಿಸಿಲ್ಲ ಈಗ ಯಾವುದೇ ಸಂಪನ್ಮೂಲ ನಿರ್ಬಂಧಗಳಿಲ್ಲದಿದ್ದಾಗ ಮತ್ತು ನನ್ನೊಂದಿಗೆ ಹೇರಳವಾದ ಸಂಪನ್ಮೂಲವನ್ನು ಹೊಂದಿರುವಾಗ ಸಮಯ ಸೀಮಿತ ಅಥವಾ ಸಂಪನ್ಮೂಲ ಸೀಮಿತ ಎರಡೂ ನನಗೆ ಸಮಸ್ಯೆಯಲ್ಲ ನಾನು ಒಂದು ಅಥವಾ ಎರಡು ದಿನಗಳನ್ನು ಸ್ಲಿಪ್ ಮಾಡಿದರೂ ಸಹ ನಾನು ಆಯಾ ಸಮಯದಲ್ಲಿ ಮುಗಿಸಬಹುದು ಅಥವಾ ನನ್ನಲ್ಲಿ ಹೆಚ್ಚಿನ ಸಂಪನ್ಮೂಲಗಳಿದ್ದರೆ ಸ್ಪಷ್ಟವಾಗಿ ಮುಗಿಸಬಹುದು ನನ್ನ ಸಂಪೂರ್ಣ ಯೋಜನೆಯನ್ನು ಮುಗಿಸಲು ಎಷ್ಟು ನಿಖರವಾಗಿ ತಿಳಿದಿದೆ ಎಂಬುದರ ಬಗ್ಗೆ ನಾನು ಚಿಂತಿಸುವುದಿಲ್ಲ ಆದ್ದರಿಂದ ನಾನು ವಿರಳ ಸಂಪನ್ಮೂಲಗಳನ್ನು ಹೊಂದಿರುವಾಗ ನಾವಿಬ್ಬರೂ ಸಮಸ್ಯೆಗಳು ಜಟಿಲವಾಗುವುದಿಲ್ಲ ಆದರೆ ವಾಸ್ತವದಲ್ಲಿ ನಿರ್ಮಾಣ ಸ್ಥಳದಲ್ಲಿ ಏನಾಗುತ್ತದೆ ಸಂಪನ್ಮೂಲಗಳು ಯಾವಾಗಲೂ ಪ್ರಕೃತಿಯಲ್ಲಿ ವಿರಳವಾಗಿರುತ್ತದೆ ಅದು ಹೇರಳವಾಗಿಲ್ಲ ಯಾವಾಗಲೂ ನಿಮ್ಮ ಸಂಪನ್ಮೂಲ ವೇಳಾಪಟ್ಟಿಯಲ್ಲಿ ನಿರ್ಣಾಯಕ ಸವಾಲು ಇದೆ ಆದ್ದರಿಂದ ಇಲ್ಲಿಯೂ ಸಹ ಇಲ್ಲಿ ತಪ್ಪು ಇದೆ ಆದ್ದರಿಂದ ಈಗ ಇದೇ ಉದಾಹರಣೆಯಾಗಿದೆ ನಾನು ಅದೇ ನೆಟ್ವರ್ಕ್ ರೇಖಾಚಿತ್ರವನ್ನೂ ತಂದಿದ್ದೇನೆ ಆದ್ದರಿಂದ ಈಗ ನೀವು ಏನು ನೋಡಬೇಕು ಆದ್ದರಿಂದ ಇದು ಸಮಯ ಸೀಮಿತವಾಗಿದೆ ಆದ್ದರಿಂದ ನೀವು ಈ ಯೋಜನೆಯನ್ನು ನಾವು ಹನ್ನೊಂದನೇ ದಿನದಲ್ಲಿ ಮುಗಿಸಬೇಕಾಗಿದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಯೋಜನೆಯನ್ನು ಹನ್ನೊಂದನೇ ದಿನ ಅಥವಾ ಹತ್ತನೇ ದಿನದಂದು ಮುಗಿಸಿ ಏನಾಗುತ್ತದೆ ನಾನು ಇಲ್ಲಿ ಏನನ್ನೂ ತೊಂದರೆಗೊಳಿಸುತ್ತಿಲ್ಲ ಬಹುಶಃ ನಾನು ಹೆಚ್ಚಿನ ಸಂಪನ್ಮೂಲಗಳನ್ನು ಬಳಸುತ್ತಿದ್ದೇನೆ ಆದರೆ ಇನ್ನೂ ನಾನು ಮುಗಿಸಬೇಕಾದ ನಿರ್ಣಾಯಕ ಸಮಯ ನಾನು ಅದನ್ನು ಮುಗಿಸಲಿದ್ದೇನೆ ಮುಂದಿನದು ಸಂಪನ್ಮೂಲ ಸೀಮಿತ ನಾನು ಯೋಜನೆಯನ್ನು 5 ಸಂಪನ್ಮೂಲ ಗರಿಷ್ಠ ಅಥವಾ 4 ಸಂಪನ್ಮೂಲಗಳೊಂದಿಗೆ ಮುಗಿಸಬಹುದು ಆದ್ದರಿಂದ ಮುಖ್ಯವಾಗಿ ನಾನು ಅದನ್ನು ಮುಗಿಸುತ್ತಿದ್ದೇನೆ ಆದರೆ ನಾನು ನನ್ನ ಅವಧಿಯನ್ನು ಹನ್ನೊಂದನೇ ದಿನದಿಂದ ಬೇರೆ ಯಾವುದೇ ದಿನಗಳವರೆಗೆ ವಿಸ್ತರಿಸುತ್ತಿಲ್ಲ ಆದ್ದರಿಂದ ಸಮಯ ಸೀಮಿತ ಮತ್ತು ಸಂಪನ್ಮೂಲ ಸೀಮಿತ ಎಂಬುದರ ಸಂಪೂರ್ಣ ಅರ್ಥ ಇದು ಮುಂದಿನದು ಸಂಪನ್ಮೂಲ ಲೆವೆಲಿಂಗ್ ಏಕೆಂದರೆ ನೀವು ಇಲ್ಲಿ ನೋಡಿದ ಕೊನೆಯ ಉದಾಹರಣೆಯಲ್ಲಿಯೂ ಸಹ ಕಾರ್ಮಿಕರಿಗೆ ನಿಷ್ಫಲ ಸಮಯವಿದೆ ನೀವು ಈ ಯೋಜನೆಯನ್ನು ನಿಗದಿಪಡಿಸಲು ಮತ್ತು ನಂತರ ಮಾನವಶಕ್ತಿಗಾಗಿ ಸಜ್ಜುಗೊಳಿಸಲು ಬಯಸಿದರೆ ಈ ಎಲ್ಲಾ ದಿನಗಳವರೆಗೆ ನೀವು ಎಲ್ಲಾ ಕಾರ್ಮಿಕರನ್ನು ಕರೆಯಬೇಕಾಗಬಹುದು ಮತ್ತು ಏನಾಗುತ್ತದೆ ಮತ್ತು ನೀವು ಕಾರ್ಮಿಕರ ನಿಷ್ಫಲ ದಿನಗಳವರೆಗೆ ಪಾವತಿಸಬೇಕಾಗಬಹುದು ಇದು ಸಲಕರಣೆಗಳಾಗಿದ್ದರೆ ಸೈಟ್ನಲ್ಲಿ ನಿಮ್ಮ ಎಲ್ಲಾ ಸಲಕರಣೆಗಳ ಐಡಲ್ ಕುಳಿತುಕೊಳ್ಳುವ ಸಮಯವನ್ನು ನೀವು ಪಾವತಿಸಬೇಕಾಗಬಹುದು ಎಂದು ಭಾವಿಸೋಣ ನಾವು ಸಾಮಾನ್ಯವಾಗಿ ಇದು ಅತಿಯಾದ ವೆಚ್ಚವನ್ನು ಮೀರಿದೆ ಮತ್ತು ಇದು ನಿಜಕ್ಕೂ ವ್ಯರ್ಥವಾಗಿದೆ ಅದನ್ನು ನೀವು ತಪ್ಪಿಸಬೇಕು ಆದ್ದರಿಂದ ಸಂಪನ್ಮೂಲ ಲೆವೆಲಿಂಗ್ ಎಂದರೇನು ಆದ್ದರಿಂದ ಏರಿಳಿತಗಳನ್ನು ಕಡಿಮೆ ಮಾಡಬೇಡಿ ನಾನು ಕರೆಯುವ ಒಂದು ಚಟುವಟಿಕೆಯನ್ನು ಹೊಂದಿರುವ ವೇದಿಕೆಯನ್ನು ಹೊಂದಿಲ್ಲ ನನಗೆ ಒಂದು ದಿನ 4 ಕಾರ್ಮಿಕರು ಎರಡನೇ ದಿನ 10 ಕಾರ್ಮಿಕರು ಮತ್ತು ಮೂರನೇ ದಿನ 3 ಕಾರ್ಮಿಕರು ನಂತರ ನಾಲ್ಕನೇ ದಿನ 11 ಕಾರ್ಮಿಕರು ಬೇಕಾಗಿದ್ದಾರೆ ಇದು ನನ್ನ ಸಂಪೂರ್ಣ ಯೋಜನೆಯಲ್ಲಿ ನಾನು ಹೊಂದಿರುವ ಹೆಚ್ಚಿನ ಏರಿಳಿತಗಳಂತಿದೆ ಅದನ್ನು ಹೊಂದಲು ಪ್ರಯತ್ನಿಸಿ ಏಕರೂಪದ 7 6 5 7 6 5 ರಂತೆಯೇ ಒಂದಕ್ಕೊಂದು ಹತ್ತಿರವಿರುವಂತಹವು ಸೈಟ್ಗಳಲ್ಲಿ ಸ್ವೀಕಾರಾರ್ಹ ವಿಷಯವಾಗಿದೆ ಆದ್ದರಿಂದ ಸಂಪನ್ಮೂಲ ಯೋಜನೆಯು ಇಡೀ ಯೋಜನೆಯಾದ್ಯಂತ ದಿನನಿತ್ಯದ ಸಂಪನ್ಮೂಲ ಬಳಕೆಯಲ್ಲಿನ ಏರಿಳಿತಗಳನ್ನು ಕಡಿಮೆ ಮಾಡುತ್ತದೆ ಈಗ ಕೆಲಸದ ದಕ್ಷತೆಯನ್ನು ಸುಧಾರಿಸಲು ಮತ್ತು ಇಡೀ ಯೋಜನೆಯ ವೆಚ್ಚವನ್ನು ಕಡಿಮೆ ಮಾಡಲು ನಾನು ಸಂಪನ್ಮೂಲವನ್ನು ಏಕೆ ಮಟ್ಟ ಹಾಕಬೇಕು ನಾನು ನಿಮಗೆ ಅನಗತ್ಯವಾಗಿ ಹೇಳಿದಂತೆ ಸಂಪನ್ಮೂಲಗಳನ್ನು ನಿಷ್ಕ್ರಿಯವಾಗಿ ಇರಿಸುವ ಮೂಲಕ ನೀವು ಸಂಪನ್ಮೂಲವನ್ನು ಪಾವತಿಸಬೇಕಾಗಬಹುದು ಏನಾಗುತ್ತದೆ ಎಂಬುದರ ಜೊತೆಗೆ ಒಂದು ದಿನದಲ್ಲಿ ಆಲಸ್ಯದ ಹರಿವು ಮತ್ತು ಎರಡನೇ ದಿನದ ಸಕ್ರಿಯ ಕೆಲಸದ ಮೋಡ್ ಮತ್ತೆ ಆಲಸ್ಯ ಮೋಡ್ ಸಕ್ರಿಯ ಮೋಡ್ ಸಹ ನಿಸ್ಸಂಶಯವಾಗಿ ನಿಮ್ಮ ಕೆಲಸದ ದಕ್ಷತೆ ಅಥವಾ ಉತ್ಪಾದಕತೆಯನ್ನು ಹಾಳು ಮಾಡಲು ಪ್ರಾರಂಭಿಸುವುದು ನಿಮಗೆ ತಿಳಿದಿದೆ ಆದ್ದರಿಂದ ಈ ಎಲ್ಲಾ ಸಮಸ್ಯೆಗಳಿಗೆ ಯೋಜನೆಯ ಎಲ್ಲಾ ದಿನಗಳಲ್ಲಿ ಕಾರ್ಮಿಕರ ಏಕರೂಪದ ಗರಿಷ್ಠ ಹೊರೆ ಇರುವುದು ಉತ್ತಮ ಎಲ್ಲಾ ಸಂಪನ್ಮೂಲಗಳನ್ನು ನೆಲಸಮ ಮಾಡಬಹುದೇ ಅಥವಾ ಎಲ್ಲಾ ಸಂಪನ್ಮೂಲಗಳನ್ನು ನೆಲಸಮ ಮಾಡಬೇಕೇ ಎಲ್ಲಾ ಸಂಪನ್ಮೂಲಗಳಲ್ಲ ಲೆವೆಲಿಂಗ್ನಲ್ಲಿ ವಸ್ತುಗಳು ಮತ್ತು ಇತರ ಸಂಪನ್ಮೂಲಗಳನ್ನು ನೋಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಆದ್ದರಿಂದ ಕಾರ್ಮಿಕ ಮತ್ತು ಸಲಕರಣೆಗಳು ಅಥವಾ ಮಾನವಶಕ್ತಿ ಮತ್ತು ಯಂತ್ರೋಪಕರಣಗಳು ಮಾತ್ರ ನೀವು ನೆಲಸಮಗೊಳಿಸುವ ಬಗ್ಗೆ ಯೋಚಿಸಬೇಕಾದ ಏಕೈಕ ಸಂಪನ್ಮೂಲಗಳಾಗಿವೆ ಆದ್ದರಿಂದ ಈಗ ನೀವು ಮಾಡಬೇಕಾದ ಹೂಹೆಗಳು ಯಾವುವು ಆದ್ದರಿಂದ ಒಂದು ಹೂಹೆಯೆಂದರೆ ಒಂದೇ ರೀತಿಯ ಸಂಪನ್ಮೂಲಗಳ ನಡುವಿನ ಉತ್ಪಾದಕತೆಯ ವ್ಯತ್ಯಾಸ ಅಥವಾ ವಿಭಿನ್ನ ಪ್ರಕಾರದ ಗುಂಪುಗಳನ್ನು ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ನಾನು ಕರೆ ಮಾಡಿದ ಸಿಬ್ಬಂದಿ ಮತ್ತು ಮರಗೆಲಸ ಸಿಬ್ಬಂದಿಯನ್ನು ಹೊಂದಿರಬಹುದು ನಾನು ಕಲ್ಲಿನ ಸಿಬ್ಬಂದಿ ಎಂದು ಕರೆಯಲ್ಪಡುವ ಸಿಬ್ಬಂದಿಯನ್ನು ಹೊಂದಿರಬಹುದು ನೀವು ಸ್ವ್ಯಾಪ್ ಮಾಡಲು ಬಯಸಿದರೆ ಎರಡೂ ಸಿಬ್ಬಂದಿಯಲ್ಲಿನ ಸಹಾಯಕರು ವಿಭಿನ್ನ ಕೆಲಸದ ಸಿಬ್ಬಂದಿಗಳ ಮಾನವಶಕ್ತಿಯ ನಡುವೆ ಅಥವಾ ಕಲ್ಲಿನ ಸಿಬ್ಬಂದಿಯೊಳಗಿನ ಸಂಪನ್ಮೂಲಗಳ ನಡುವಿನ ಉತ್ಪಾದಕತೆಯ ವ್ಯತ್ಯಾಸವನ್ನು ನೀವು ಯೋಚಿಸಲು ಸಾಧ್ಯವಿಲ್ಲ ವಿಭಿನ್ನ ಕಾರ್ಮಿಕರು ವಿಭಿನ್ನ ಉತ್ಪಾದಕತೆಯ ಮಟ್ಟವನ್ನು ಹೊಂದಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ನೀವು ಬೇರೆ ಅವಧಿಯನ್ನು ಹೊಂದಿರಬಹುದು ಮತ್ತು ಹೀಗೆ ಸಂಪನ್ಮೂಲ ಲೆವೆಲಿಂಗ್ ಸಮಸ್ಯೆಗಳ ಕುರಿತು ನೀವು ಕೆಲಸ ಮಾಡುತ್ತಿರುವಾಗಲೂ ಅದನ್ನು ಪರಿಗಣಿಸಲು ಸಾಧ್ಯವಿಲ್ಲ ಮುಂದಿನದು ನಿಜವಾದ ಗಂಭೀರ ಹೂಹೆಯಾಗಿದೆ ಚಟುವಟಿಕೆ ಪ್ರಾರಂಭವಾದ ನಂತರ ಚಟುವಟಿಕೆಗಳನ್ನು ವಿಭಜಿಸಲಾಗುವುದಿಲ್ಲ ಆದ್ದರಿಂದ ನೀವು 0 ನೇ ದಿನದಂದು ಚಟುವಟಿಕೆಯನ್ನು ಪ್ರಾರಂಭಿಸಲು ಯೋಜಿಸುತ್ತಿದ್ದರೆ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಲೋಡ್ ಮಾಡುವುದನ್ನು ಪೂರ್ಣಗೊಳಿಸಿ ಮತ್ತು ನೀವು 2 ದಿನಗಳ ನಂತರ ಸಂಪನ್ಮೂಲ ಲೋಡಿಂಗ್ ಅನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಮತ್ತು ನಂತರ 3 ದಿನಗಳ ನಂತರ ಮುಂದುವರಿಯಿರಿ ಮತ್ತು ಸಂಪನ್ಮೂಲ ಮಟ್ಟದಲ್ಲಿ ಯಾವುದು ಸಾಧ್ಯವಿಲ್ಲ ಈಗ ಅದೇ ಉದಾಹರಣೆಯನ್ನು ನೋಡೋಣ ಆದ್ದರಿಂದ ಸೈಟ್ಗಳಲ್ಲಿ ಪ್ರಯೋಗ ಮತ್ತು ದೋಷ ಅಭ್ಯಾಸಗಳಲ್ಲಿ ಏರಿಳಿತಗಳನ್ನು ಹೇಗೆ ತೋರಿಸಬೇಕೆಂದು ನಾನು ಈ ಉದಾಹರಣೆಯನ್ನು ಮಾರ್ಪಡಿಸಿದ್ದೇನೆ ನಾಲ್ಕು ಚಟುವಟಿಕೆಗಳು ಒಂದೇ ಉದಾಹರಣೆ ಆದ್ದರಿಂದ ಇದು ನನ್ನ ಮೊದಲ ಸಂಯೋಜನೆ 5 ಸಂಪನ್ಮೂಲಗಳು ಆದ್ದರಿಂದ ಐದು ಏರಿಳಿತಗಳನ್ನು ಕಾಪಾಡಿಕೊಳ್ಳಲು ನೀವು ಬಯಸಿದರೆ ಸಾಕಷ್ಟು ಐಡಲ್ ಸಂಪನ್ಮೂಲಗಳು ಇಲ್ಲಿವೆ ಕೆಲವು ದಿನಗಳು ನನಗೆ 5 ಬೇಕು ಕೆಲವು ದಿನಗಳು ನನಗೆ 2 ಬೇಕು ಮತ್ತು ಕೆಲವು ದಿನಗಳಲ್ಲಿ ನನಗೆ ಅರ್ಧದಷ್ಟು ಸಿಬ್ಬಂದಿ ಮಾತ್ರ ಬೇಕು ನನಗೆ ಸೈಟ್ನಲ್ಲಿ ಒಬ್ಬ ಕೆಲಸಗಾರ ಮಾತ್ರ ಬೇಕು ಆದ್ದರಿಂದ ಕೆಲವು ದಿನಗಳು ನನಗೆ 2 ಬೇಕು ಇದು 1 ಅನ್ನು ಸೂಚಿಸುತ್ತದೆ ಇದು ಪ್ರಾಥಮಿಕವಾಗಿ 2 ಮತ್ತು ಇದು ಇನ್ನೂ 5 ಆಗಿದೆ ಆದ್ದರಿಂದ ನೀವು ತಪ್ಪಿಸಲು ಬಯಸಿದ್ದೀರಿ ಆದ್ದರಿಂದ ನಾನು ಏನು ಮಾಡಲಿದ್ದೇನೆ ಅದನ್ನು ಸಂಪನ್ಮೂಲ ಸಂಖ್ಯೆ 4 ರಲ್ಲಿ ಕಡಿಮೆ ಮಾಡಲು ಅಥವಾ ಮಟ್ಟ ಹಾಕಲು ನಾನು ಪ್ರಯತ್ನಿಸುತ್ತೇನೆ ಆದ್ದರಿಂದ ಏನಾಯಿತು ಏಕೆಂದರೆ ನೀವು ಇದನ್ನು ಕಡಿತಗೊಳಿಸಲು ಪ್ರಯತ್ನಿಸುತ್ತಿದ್ದೀರಿ ಆದ್ದರಿಂದ C ಮತ್ತು B ಅವಧಿಯನ್ನು ವಿಸ್ತರಿಸಲಾಗುವುದು ಏಕೆಂದರೆ A ಮತ್ತು D ನಿರ್ಣಾಯಕ ಹಾದಿಯಲ್ಲಿದೆ ಸಂಪನ್ಮೂಲ ಮಟ್ಟದಲ್ಲಿನ ಸಾಮಾನ್ಯ ಹೂಹೆಯು ನಿರ್ಣಾಯಕ ಹಾದಿಯಲ್ಲಿನ ಚಟುವಟಿಕೆಗಳನ್ನು ಸ್ಪರ್ಶಿಸಬೇಡಿ ಮತ್ತು ಸಂಪನ್ಮೂಲವನ್ನು ಕಡಿಮೆ ಮಾಡಲು ತಿಳಿಯಲು ನೀವು ಯಾವಾಗಲೂ ನಿರ್ಣಾಯಕವಲ್ಲದ ಚಟುವಟಿಕೆಗಳನ್ನು ನೋಡಬೇಕಾಗುತ್ತದೆ ಮತ್ತು ನಂತರ ಅವಧಿಯನ್ನು ವಿಸ್ತರಿಸಿದ್ದರೂ ಸಹ ಸಂಪೂರ್ಣ ಯೋಜನೆ ವಿಳಂಬವಾಗುವುದಿಲ್ಲ ಆದ್ದರಿಂದ ಏನಾಗುತ್ತದೆ C B ವಿಮರ್ಶಾತ್ಮಕವಲ್ಲದ ಚಟುವಟಿಕೆಗಳನ್ನು ನಾನು ವಿಮರ್ಶಾತ್ಮಕವಲ್ಲದ ಚಟುವಟಿಕೆಗಳನ್ನು ನೋಡುತ್ತಿದ್ದೇನೆ ಮತ್ತು ನಾನು ಅವಧಿಯನ್ನು ವಿಸ್ತರಿಸುತ್ತಿದ್ದೇನೆ ಇದರಿಂದಾಗಿ ನನ್ನ 4 ಸಂಪನ್ಮೂಲವನ್ನು ನಾನು ಪೂರೈಸುತ್ತಿದ್ದೇನೆ ನಾನು 4 ಕ್ಕಿಂತ ಕಡಿಮೆ ಹೋದರೆ ಏನಾಗುತ್ತದೆ ನಂತರ ಅವಧಿ ನಿಸ್ಸಂಶಯವಾಗಿ ಸ್ವಲ್ಪ ವಿಸ್ತರಿಸಲ್ಪಡುತ್ತದೆ ಮತ್ತು ಅದು ಯಾವ ರೀತಿಯ ಸಮಸ್ಯೆ ಎಂದು ನಾವು ನೋಡುತ್ತೇವೆ ಈಗ ಅದೇ ಉದಾಹರಣೆಗಾಗಿ ಲೆವೆಲಿಂಗ್ ಸಮಸ್ಯೆಯನ್ನು ಹೇಗೆ ಮಾಡಬೇಕೆಂಬುದರ ಪ್ರಯೋಗ ಮತ್ತು ದೋಷ ವಿಧಾನವನ್ನು ನೋಡೋಣ ಏಕೆಂದರೆ ನಾನು ನಿಮಗೆ ತೋರಿಸಿದ ಸಣ್ಣ ಉದಾಹರಣೆಯೊಂದಿಗೆ ನಿಮಗೆ ತೋರಿಸಿದ್ದೇನೆ ಆದರೆ ಪ್ರಯೋಗ ಮತ್ತು ದೋಷ ವಿಧಾನವಿದೆ ಲೆವೆಲಿಂಗ್ ವ್ಯಾಯಾಮವನ್ನು ಸರಿಯಾಗಿ ಮಾಡಲು ಕನಿಷ್ಟ ಕ್ಷಣ ಅಲ್ಗಾರಿದಮ್ ಎಂಬ ವೈಜ್ಞಾನಿಕ ವಿಧಾನಗಳಿವೆ ಈಗ ಲೆವೆಲಿಂಗ್ ಮಾಡಲು ನಾನು ಅರ್ಲಿ ಸ್ಟಾರ್ಟ್ ಅರ್ಲಿ ಫಿನಿಶ್ ಲೇಟ್ ಸ್ಟಾರ್ಟ್ ಮತ್ತು ಲೇಟ್ ಫಿನಿಶ್ ಅನ್ನು ತಿಳಿದುಕೊಳ್ಳಬೇಕು ಆದ್ದರಿಂದ ಫಾರ್ವರ್ಡ್ ಪಾಸ್ಗಾಗಿ ಬ್ಯಾಕ್ವರ್ಡ್ ಪಾಸ್ಗಾಗಿ ನಾನು ಕೆಲಸ ಮಾಡಬೇಕು ಆದ್ದರಿಂದ ನಾನು ಇದನ್ನು ಶೀಘ್ರವಾಗಿ ಬರೆಯುತ್ತೇನೆ ಆದ್ದರಿಂದ ಇದು 0 6 ಇದು ಇಲ್ಲಿ 0 4 ಮತ್ತು ಇದು 6 ಮತ್ತು 8 ಮತ್ತು ಇದು ನನ್ನ 6 ಮತ್ತು 11 ಹಿಂದಕ್ಕೆ ಕೆಲಸ ಮಾಡುತ್ತದೆ ಆದ್ದರಿಂದ 11 ಮೈನಸ್ 2 9 ಆಗಿದೆ ಆದ್ದರಿಂದ ಇದು 11 ಮೈನಸ್ 5 6 ಆಗಿದೆ ಆದ್ದರಿಂದ ಇದು 6 6 ಮೈನಸ್ 4 2 ಆಗಿದೆ ಇದು 6 ಮತ್ತು 9 ಕನಿಷ್ಠ 6 6 ಮೈನಸ್ 6 0 ಈಗ ನೀವು ಸ್ಪಷ್ಟವಾಗಿ ನಿರ್ಣಾಯಕ ಮಾರ್ಗವೆಂದರೆ ಅದು 6 ಮತ್ತು 5 ಎಂದು ತಿಳಿಯುವಿರಿ ಆದ್ದರಿಂದ ಇದು ಇಲ್ಲಿಗೆ ಬರಬೇಕು ಆದ್ದರಿಂದ 0 ರಿಂದ 6 ರವರೆಗೆ A ಚಟುವಟಿಕೆ ಮತ್ತು ಚಟುವಟಿಕೆ D 7 ರವರೆಗೆ A 7 ರಿಂದ 11 ರವರೆಗೆ ಆದ್ದರಿಂದ ಈಗ ನಾನು ಇದನ್ನು ಎಸೆದಿದ್ದೇನೆ ಏಕೆಂದರೆ ನನ್ನ ಮಾರ್ಗ ಎಲ್ಲಿದೆ ಎಂದು ನಾನು ತಿಳಿದುಕೊಳ್ಳಬೇಕು ಅಲ್ಲಿಯವರೆಗೆ ನಾನು ಸಂಪನ್ಮೂಲಗಳನ್ನು ಡಂಪ್ ಮಾಡಬಹುದು ಈಗ ಇಲ್ಲಿ ನಿರ್ಣಾಯಕ ಮಾರ್ಗ ನಿಸ್ಸಂಶಯವಾಗಿ ನೀವು ಏನನ್ನೂ ಮಾಡಲು ಸಾಧ್ಯವಿಲ್ಲ ನಾನು ಸಂಪನ್ಮೂಲಗಳನ್ನು ಹಾಕಲಿದ್ದೇನೆ ಈ ಎಲ್ಲಾ ದಿನಗಳಲ್ಲಿ ಚಟುವಟಿಕೆಯ ಸಂಪನ್ಮೂಲಗಳು 2 ಆಗಿದೆ ಆದ್ದರಿಂದ ಇದು 2 ಆಗುತ್ತದೆ ಮತ್ತು ಚಟುವಟಿಕೆ D ಗೆ ಅದು 1 ಆಗಿದೆ ಆದ್ದರಿಂದ ಈ ಎಲ್ಲಾ ದಿನಗಳಲ್ಲಿ ಇದು ಈಗ 1 1 ಆಗಿದೆ ಈಗ ನನ್ನ ಚಟುವಟಿಕೆ B ಬಗ್ಗೆ ಏನು ನನ್ನ ಚಟುವಟಿಕೆ B ನಾನು ನಿಜವಾಗಿ 6 ರಿಂದ 11 ರವರೆಗೆ ಫ್ಲೋಟ್ ಹೊಂದಿದ್ದೇನೆ ಮತ್ತು C ಚಟುವಟಿಕೆಗಾಗಿ ನಾನು 0 ರಿಂದ ಯಾವ ದಿನಾಂಕದವರೆಗೆ ಫ್ಲೋಟ್ ಹೊಂದಿದ್ದೇನೆ 6 ರವರೆಗೆ ಇದು ಅರ್ಲಿ ಸ್ಟಾರ್ಟ್ ಮತ್ತು ಲೇಟ್ ಫಿನಿಶ್ ಇಂದ ಪ್ರಾರಂಭವಾಗುತ್ತದೆ ಮತ್ತು ನೀವು ನೆಟ್ವರ್ಕ್ನ ತಾರ್ಕಿಕ ಸಂಬಂಧವನ್ನು ಉಲ್ಲಂಘಿಸಬಾರದು ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು ಈಗ ನೀವು ಏನು ಮಾಡಬೇಕು ಆದ್ದರಿಂದ ಪ್ರಾಥಮಿಕವಾಗಿ ನನ್ನ ಗರಿಷ್ಠ ಸಿಬ್ಬಂದಿ ಸಂಯೋಜನೆ ಏನು ಎಂದು ತಿಳಿಯಲು ನಾನು ಬಯಸುತ್ತೇನೆ ಸಂಪನ್ಮೂಲಗಳನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ನಾನು ಬಯಸಿದರೆ ನಾನು ವಿಸ್ತರಿಸಬೇಕಾದ ಅವಧಿ ಏನು ಎಂದು ಭಾವಿಸೋಣ ಅದು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಇದಕ್ಕಾಗಿ ಈ ಎಲ್ಲಾ ಚಟುವಟಿಕೆಗಳ ಕೆಲಸದ ವಿಷಯ ಯಾವುದು ಎಂದು ನೀವು ತಿಳಿದುಕೊಳ್ಳಬೇಕು ಆದ್ದರಿಂದ ಕೆಲಸದ ವಿಷಯ ಅಥವಾ ಕೆಲಸದ ಒಟ್ಟು ಪ್ರಮಾಣ ಆದ್ದರಿಂದ ಇದು 12 ಇದು 8 ಇದು ಮತ್ತೆ 12 ಮತ್ತು ಅವಧಿ ಮತ್ತು ಸಂಪನ್ಮೂಲಗಳನ್ನು ಗುಣಿಸಿದಾಗ ಇದು 5 ಆಗಿದೆ ಆದ್ದರಿಂದ ಚಟುವಟಿಕೆ A ಮಾಡಲಾಗುತ್ತದೆ ಮತ್ತು B ಚಟುವಟಿಕೆಯನ್ನು ಸಹ ಮಾಡಲಾಗುತ್ತದೆ ಈಗ ನೀವು ಈ ಎರಡು ಚಟುವಟಿಕೆಗಳೊಂದಿಗೆ ಮಾತ್ರ ಕೆಲಸ ಮಾಡಬೇಕು ಈಗ ಲಭ್ಯವಿರುವ ಚಟುವಟಿಕೆ C ಯಾವುದು ನಾನು ಎಷ್ಟು 12 ಮತ್ತು ಅದಕ್ಕಿಂತ ಹೆಚ್ಚಿನದನ್ನು ಮುಗಿಸಬೇಕಾಗಿದೆ ಮೂರು ಸಂಪನ್ಮೂಲಗಳನ್ನು ಬಳಸುವ ಬದಲು ನಾನು ಏನು ಮಾಡಲಿದ್ದೇನೆಂದರೆ ನಾನು 3 ಸಂಪನ್ಮೂಲಗಳನ್ನು ಮಾಡಿದ್ದೇನೆ ಎಂದು ಭಾವಿಸೋಣ ಅದು 3 3 3 ಆಗಿರುತ್ತದೆ ಮತ್ತು ಅದರಲ್ಲಿ ನೀವು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಏನು ಮಾಡಲಿದ್ದೇನೆಂದರೆ ಈ ಎಲ್ಲಾ ದಿನಗಳಲ್ಲಿ ನಾನು ಎರಡು ಸಂಪನ್ಮೂಲಗಳನ್ನು ಬಳಸಲಿದ್ದೇನೆ ಆದ್ದರಿಂದ 6 ರಿಂದ 2 12 ಆಗುತ್ತದೆ ಇದು ನನ್ನ ಸಂಯೋಜನೆಯನ್ನು ಸರಿಹೊಂದಿಸುತ್ತದೆ ಈಗ ನಾವು ಚಟುವಟಿಕೆ B ಅನ್ನು ನೋಡುತ್ತೇವೆ ಆದ್ದರಿಂದ ಚಟುವಟಿಕೆ B ನಾನು 8 ಕೆಲಸದ ದಿನವನ್ನು ಹೊಂದಿದ್ದೇನೆ ಆದ್ದರಿಂದ ಈ ಎಲ್ಲಾ ದಿನಗಳಲ್ಲಿ ನಾನು 8 ಅನ್ನು ಮುಗಿಸಬೇಕಾಗಿದೆ ಆದ್ದರಿಂದ ನಾನು ಕೆಲವು ದಿನಗಳವರೆಗೆ 2 ಅನ್ನು ಹಾಕಲಿದ್ದೇನೆ ಮತ್ತು ನಂತರ ನಾನು 1 1 ಅನ್ನು ಉಳಿದ ದಿನಗಳವರೆಗೆ ಬಳಸಲಿದ್ದೇನೆ ಆದ್ದರಿಂದ 2 4 6 7 ಮತ್ತು 8 ಆದ್ದರಿಂದ ಇದು ಈಗ 8 ಆಗುತ್ತದೆ ಎಲ್ಲಾ ದಿನಗಳಲ್ಲಿ ನನ್ನ ಎಲ್ಲಾ ಸಂಪನ್ಮೂಲಗಳನ್ನು ಮಾಡಲಾಗಿದೆ ನೀವು ಇಲ್ಲಿ ನೋಡಿದರೆ ಇದು 4 ಇದು 4 4 3 3 3 ಮತ್ತು 2 ಮತ್ತು 2 ಆಗಿದೆ ಇದು ಹೆಚ್ಚು ಏರಿಳಿತವಲ್ಲ ಇದು ವಾಸ್ತವವಾಗಿ ಏಕರೂಪವಾಗಿ ಕಡಿಮೆಯಾಗುತ್ತಿದೆ ಆದ್ದರಿಂದ ಇದು ಸ್ವೀಕಾರಾರ್ಹ ಆದರೆ 4 3 4 3 ನಂತಹ ಹೆಚ್ಚಿನ ವ್ಯತ್ಯಾಸಗಳನ್ನು ಹೊಂದಿಲ್ಲ ಮತ್ತು ಅದು ಉತ್ತಮವಲ್ಲ ಈಗ A ನಂತರ ನನ್ನ ತರ್ಕದ ಬಗ್ಗೆ ನೀವು ಇಲ್ಲಿ ನೋಡಿದರೆ B ತರ್ಕವನ್ನು ಪ್ರಾರಂಭಿಸುತ್ತಿದೆ ಮತ್ತು C ನಂತರ C ಮತ್ತು A ನಂತರ ನನ್ನ ಚಟುವಟಿಕೆ D ಪ್ರಾರಂಭವಾಗುತ್ತಿದೆ ಆದ್ದರಿಂದ ಎರಡೂ ತರ್ಕಗಳನ್ನು ವಾಸ್ತವವಾಗಿ ನಿರ್ವಹಿಸಲಾಗುತ್ತದೆ ಮತ್ತು ಈ ಸಂಪನ್ಮೂಲಗಳನ್ನು ಡಂಪ್ ಮಾಡುವುದರಲ್ಲಿ ಯಾವುದೇ ತೊಂದರೆಗಳಿಲ್ಲ ಆದ್ದರಿಂದ ನೀವು ತರ್ಕವನ್ನು ನೋಡಬೇಕು ನೀವು ಕೆಲಸದ ವಿಷಯವನ್ನು ಇತ್ಯರ್ಥಪಡಿಸಬೇಕು ಎಂದು ನೋಡಬೇಕು ಆದ್ದರಿಂದ ಇದು 12 ಇದು 8 ಇದು ಮತ್ತೆ 12 ಇದು 5 ಆದ್ದರಿಂದ ಆ ಕೆಲಸದ ವಿಷಯವೂ ಈಗ ಇತ್ಯರ್ಥಗೊಂಡಿದೆ ಇದು ಪ್ರಾಥಮಿಕವಾಗಿ ಸಮತಟ್ಟಾದ ರೇಖಾಚಿತ್ರವಾಗಿದೆ ನೀವು ಇತರ ಸಂಯೋಜನೆಗಳನ್ನು ನೋಡಲು ಬಯಸಿದರೆ ಅದು ಸಾಧ್ಯವಿಲ್ಲ ಎಂದು ನಾನು ಭಾವಿಸುತ್ತೇನೆ ನಾನು ಹೇಳಬಹುದಾದ ಬೇರೆ ಆಯ್ಕೆ ಏನೆಂದರೆ ನೀವು ಇದನ್ನು 12 ಎಂದು ಇಟ್ಟುಕೊಂಡರೆ ಇದು 0 ಆಗುತ್ತದೆ ಆದ್ದರಿಂದ ಇದು ಇನ್ನೂ 3 ಆಗುತ್ತದೆ ಮತ್ತು ಇದು 1 ಆಗಬಹುದು ಆದ್ದರಿಂದ ಎರಡೂ ಉತ್ತಮವಾಗಿವೆ ಆದ್ದರಿಂದ ಈ ನಿರ್ದಿಷ್ಟ ನೆಟ್ವರ್ಕ್ನಲ್ಲಿ ನೀವು ಹೊಂದಿರುವ ಏಕೈಕ ಆಯ್ಕೆಗಳು ಇವು ಈಗ ನೀವು ಅರ್ಥಮಾಡಿಕೊಳ್ಳುವ ಸಂಗತಿಯೆಂದರೆ ಈ ಸಂದರ್ಭದಲ್ಲಿ ಸಂಪನ್ಮೂಲಗಳು ಚಟುವಟಿಕೆಯಿಂದ A ಮತ್ತು B ಮತ್ತು C ಮತ್ತು D ಗೆ ಸಂಪನ್ಮೂಲಗಳನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ನಾನು ನಿಮಗೆ ತಿಳಿಯಬಲ್ಲೆ ಎಲ್ಲಾ ಚಟುವಟಿಕೆಗಳ ಬಗ್ಗೆ ನನ್ನ ಸಂಪನ್ಮೂಲಗಳನ್ನು ಹಂಚಿಕೊಳ್ಳಬಹುದು ಮತ್ತು ಈ ಸಂದರ್ಭಗಳಲ್ಲಿ ನಿರ್ಮಾಣ ಸ್ಥಳದಲ್ಲಿ ನೀವು ಯಾವ ರೀತಿಯ ಉದಾಹರಣೆಗಳನ್ನು ನೋಡಬಹುದು ಈಗ ಯೋಜನೆಯನ್ನು ವಿಸ್ತರಿಸುವ ಹೆದ್ದಾರಿಯನ್ನು ತೆಗೆದುಕೊಳ್ಳೋಣ ಇದು LOB ಗಾಗಿ ನಾವು ಮೊದಲೇ ನೋಡಿದ ಉದಾಹರಣೆ ಆದ್ದರಿಂದ ಈ ಉದಾಹರಣೆಯಲ್ಲಿ ಏನಾಗುತ್ತದೆ ಇದು ಹೆದ್ದಾರಿ ಅಗಲಗೊಳಿಸುವ ಯೋಜನೆಯಾಗಿದೆ ಇಲ್ಲಿ ಅಸ್ತಿತ್ವದಲ್ಲಿರುವ ಕ್ಯಾರೇಜ್ ವೇ ಇದೆ ಮತ್ತು ಇದು ಪ್ರಾಥಮಿಕವಾಗಿ ಗಾಡಿಮಾರ್ಗವಾಗಿದ್ದು ಅಗಲಗೊಳಿಸಲು ಪ್ರಸ್ತಾಪಿಸಲಾಗಿದೆ ಮತ್ತು ನನ್ನ ಒಡ್ಡು ಯೋಜನೆಯನ್ನು ಇಲ್ಲಿ ಹೊಂದಿದ್ದೇನೆ ಮತ್ತು ಇವುಗಳೆಲ್ಲವೂ ಹೆದ್ದಾರಿಗಳಲ್ಲಿ ನನ್ನ ಪದರಗಳನ್ನು ತುಂಬಿಕೊಂಡಿದೆ ಮತ್ತು ಚಟುವಟಿಕೆಗಳ ಕ್ರಮವು ಉತ್ಖನನ ನಂತರ ಎಂಬಾಂಕ್ಮೆಂಟ್ ಸಬ್ಗ್ರೇಡ್ ನೀವು ಇಲ್ಲಿ ಅದೇ ವಿಷಯವನ್ನು ನೋಡುತ್ತೀರಿ ಎಂಬಾಂಕ್ಮೆಂಟ್ ಇಲ್ಲಿದೆ ಸಬ್ಗ್ರೇಡ್ ಗ್ರಾನುಲಾರ್ ಸಬ್ಬೇಸ್ ವೆಟ್ ಮಿಶ್ರಣ ಮಕಾಡಮ್ 1 ಮತ್ತು 2 ನಂತರ ಒಣ ಬಿಟುಮಿನಸ್ ಮಕಾಡಮ್ ಮತ್ತು ನಂತರ ಬಿಟುಮಿನಸ್ ಕಾಂಕ್ರೀಟ್ ಮತ್ತು ನಂತರ ಹೆದ್ದಾರಿ ವಾಸ್ತವವಾಗಿ ಸಿದ್ಧವಾಗಿದೆ ನೀವು ಸಂಪನ್ಮೂಲಗಳನ್ನು ನೋಡಿದರೆ ಈಗ ಪುನರಾವರ್ತಿತ ಯೋಜನೆಗಳಲ್ಲಿ ಸಂಪನ್ಮೂಲ ಸಮಸ್ಯೆಗಳು ಬಹಳ ಸಾಮಾನ್ಯವಾಗಿದೆ ಏಕೆಂದರೆ ನಾನು ಒಂದೇ ರೀತಿಯ ಚಟುವಟಿಕೆಗಳನ್ನು ಬಳಸಲಿದ್ದೇನೆ ಈಗ ಈ ಚಟುವಟಿಕೆಗಳು 300 ಕಿಲೋಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಇರುತ್ತವೆ ಆದ್ದರಿಂದ ನೀವು ಎಲ್ಲಾ ಸ್ಥಳಗಳಲ್ಲಿನ ಸಂಪನ್ಮೂಲಗಳನ್ನು ಎಲ್ಲಾ ವಿಸ್ತಾರಗಳಲ್ಲಿ ಪುನರಾವರ್ತಿಸುತ್ತಿರಬಹುದು ಆದ್ದರಿಂದ ಈ ಸಂಯೋಜನೆಯು ಪುನರಾವರ್ತಿಸುತ್ತಿದೆ ಈಗ ನೀವು ವೈಯಕ್ತಿಕ ಚಟುವಟಿಕೆಗಳನ್ನು ಸಹ ನೋಡಿದರೆ ನಾನು ಅನೇಕ ಸಂಪನ್ಮೂಲಗಳನ್ನು ಹೊಂದಿದ್ದೇನೆ ಅದು ಪುನರಾವರ್ತನೆಯಾಗುತ್ತಿದೆ ನಾನು ಸಾಮಾನ್ಯ ಸಂಪನ್ಮೂಲಗಳಲ್ಲಿ ಮಾತ್ರ ಎಸೆದಿದ್ದೇನೆ ನನಗೆ ಅಗೆಯುವ ಯಂತ್ರ ಬೇಕು ಮತ್ತು ಇವೆಲ್ಲವೂ ಸರಣಿ ಚಟುವಟಿಕೆಗಳಾಗಿವೆ ಅದು ಮರಣದಂಡನೆಯಲ್ಲಿ ಅನುಕ್ರಮವನ್ನು ಸೂಚಿಸುತ್ತದೆ ಅಗೆಯುವ ಮತ್ತು ಗ್ರೇಡರ್ ಅಣೆಕಟ್ಟುಗೆ ಮತ್ತೆ ಅಗೆಯುವ ಅಗತ್ಯವಿರುತ್ತದೆ ಒಡ್ಡುಗಳ ನವೀಕರಣ ಮತ್ತು ಗ್ರಾನುಲಾರ್ ಸಬ್ ಬೇಸ್ಗಾಗಿ ಗ್ರೇಡರ್ ಅಗತ್ಯವಿದೆ ಡಂಪರ್ ನನ್ನ ಉತ್ಖನನ ಮತ್ತು ರೋಲರ್ ಹೊರತುಪಡಿಸಿ ಎಲ್ಲಾ ಚಟುವಟಿಕೆಗಳಿಗೆ ನನಗೆ ಬೇಕಾಗಿರುವುದು ಮೂರು ಚಟುವಟಿಕೆಗಳ ಒಡ್ಡುಗಳು ಉಪ ಶ್ರೇಣಿಗಳನ್ನು ಮತ್ತು ಗ್ರಾನುಲಾರ್ ಸಬ್ ಬೇಸ್ ಆರ್ದ್ರ ಮಿಶ್ರಣ ಮಕಾಡಮ್ ಡ್ರೈ ಬಿಟುಮಿನಸ್ ಮಕಾಡಮ್ ಮತ್ತು ಬಿಟುಮಿನಸ್ ಕಾಂಕ್ರೀಟ್ನಂತಹ ಕೊನೆಯ ಮೂರು ಚಟುವಟಿಕೆಗಳಿಗೆ ನನಗೆ ಬೇಕು ಆದ್ದರಿಂದ ನೀವು ಇಲ್ಲಿ ನೋಡಿದರೆ ನಿಮಗೆ ಅಗತ್ಯವಿರುವ ಸಾಮಾನ್ಯ ಸಂಪನ್ಮೂಲಗಳಿವೆ ಆದ್ದರಿಂದ ಸಂಪನ್ಮೂಲಗಳ ಸಂಖ್ಯೆ ಸೀಮಿತವಾಗಿದ್ದರೆ ನೀವು ಯೋಜಿಸುತ್ತಿದ್ದರೆ ನೀವು ಒಂದೇ ಒಂದು ಮಾರ್ಗವನ್ನು ಕಾರ್ಯಗತಗೊಳಿಸಬೇಕಾಗಬಹುದು ಅಥವಾ ಹಿಂದಿನ ಚಟುವಟಿಕೆ ನಡೆಯುವವರೆಗೆ ನೀವು ಕಾಯಬೇಕಾಗಬಹುದು ಮತ್ತು ನಂತರ ನೀವು ಮುಂದಿನ ಚಟುವಟಿಕೆಗೆ ಅನುಕ್ರಮದಲ್ಲಿ ಹೋಗಬೇಕಾಗುತ್ತದೆ ಮತ್ತು ಪೂರ್ಣ ವಿಸ್ತರಣೆಯನ್ನು ಮಾಡಿದಾಗ ಮಾತ್ರ ನೀವು ಮುಂದಿನ ವಿಸ್ತರಣೆಗೆ ಹೋಗಬಹುದು ಮತ್ತು ಹೀಗೆ ಆದ್ದರಿಂದ ನೀವು ಸಾಮಾನ್ಯ ಸಂಪನ್ಮೂಲ ಷೇರುಗಳನ್ನು ಹೊಂದಿರುವಾಗ ನೀವು ತುಂಬಾ ವಿಳಂಬವಾಗಬಹುದು ಈಗ ನೀವು ನಿಜವಾಗಿಯೂ ನಿರ್ಮಾಣ ತಾಣಗಳಲ್ಲಿ ಹೇಗೆ ಕೆಲಸ ಮಾಡುತ್ತಿದ್ದೀರಿ ಎಂಬುದಕ್ಕೆ ನಿಜವಾದ ಉದಾಹರಣೆಯನ್ನು ನೋಡೋಣ ಆದ್ದರಿಂದ ಈಗ ಇದು ಒಂದು ಉದಾಹರಣೆಯಾಗಿದೆ ಇದು ಸಹ ತಿಳಿದಿರುವ ಉದಾಹರಣೆಯಾಗಿದೆ ನಾನು ನಿಮಗೆ ತಿಳಿದಿರುವ ಎಲ್ಲಾ ಉದಾಹರಣೆಗಳನ್ನು ತರುತ್ತೇನೆ ಮತ್ತು ಸಂಪನ್ಮೂಲ ಅಗತ್ಯವನ್ನು ಇಲ್ಲಿ ನೋಡೋಣ ಈ ಉದಾಹರಣೆಯನ್ನು ನಾನು 3 ಟವರ್ ಘಟಕಗಳಿಗೆ ತಂದಿದ್ದೇನೆ ನಾನು ಮೊದಲಿನಂತೆ 2 ಟವರ್ ಘಟಕಗಳನ್ನು ಮಾತ್ರ ತೋರಿಸಲಿದ್ದೇನೆ ಈ ಎಲ್ಲಾ ಚಟುವಟಿಕೆಗಳ ಅವಧಿಯನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ನಾನು ಅದೇ ಅವಧಿಯನ್ನು ಬಳಸಿದ್ದೇನೆ ಏಕೆಂದರೆ ನಾವು ಸಾಮಾನ್ಯವಾಗಿ ಅದೇ ಅವಧಿಗೆ ತಂದಿರುವ LOB ಗಳಲ್ಲಿ ನಾವು ಮಾಡುವ ಹೂಹೆಯಾಗಿದೆ ಮತ್ತು ಈ ಎಲ್ಲಾ ಚಟುವಟಿಕೆಗಳಿಗೆ IPA ಅನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ಮತ್ತು ನೀವು ಇಲ್ಲಿ ಸಂಪನ್ಮೂಲವನ್ನು ನೋಡಿದರೆ ನನಗೆ ವಿಭಿನ್ನ ನುರಿತ ಕೆಲಸಗಾರರು ಇದ್ದಾರೆ ಆದರೆ ನನಗೆ ಒಂದೇ ರೀತಿಯಿದೆ ಕೌಶಲ್ಯರಹಿತ ಕೆಲಸಗಾರನ 15 ಸಹಾಯಕ 10 ಸಹಾಯಕ ಮತ್ತು 10 ಸಹಾಯಕ ನಾನು ಮೂರು ಚಟುವಟಿಕೆಗಳಲ್ಲಿ ಒಂದೇ ರೀತಿಯ ಸಂಯೋಜನೆಯನ್ನು ಹೊಂದಿದ್ದೇನೆ ಆದ್ದರಿಂದ ನಾನು ಇದೀಗ ಕೌಶಲ್ಯರಹಿತ ಕಾರ್ಮಿಕರಿಗೆ ಮಾತ್ರ ಇರುವ ಆಯ್ಕೆ ಯಾವುದು ಮತ್ತು ಅವಧಿ ಹೇಗೆ ಬದಲಾಗುತ್ತಿದೆ ಅಥವಾ ಮಾರ್ಪಡಿಸಲಾಗಿದೆ ಎಂಬುದನ್ನು ನಾನು ನಿಮಗೆ ತೋರಿಸಲಿದ್ದೇನೆ ಆದ್ದರಿಂದ ನುರಿತ ಕೆಲಸಗಾರನನ್ನು ನಾವು ಸ್ವಲ್ಪ ನಂತರ ನೋಡುತ್ತೇವೆ ಈಗ ಸಹಾಯಕರ ಬಗ್ಗೆ ಮಾತ್ರ ನೋಡೋಣ ಇದು ಇದೀಗ ನಾನು ಹೊಂದಿರುವ ಸಂಪನ್ಮೂಲ ಒಟ್ಟುಗೂಡಿಸುವಿಕೆ ಚಾರ್ಟ್ ಮತ್ತು ನಾನು ಇದನ್ನು ಚಟುವಟಿಕೆಗಾಗಿ ಇರಿಸಿದ್ದೇನೆ ಮತ್ತು ಒಟ್ಟುಗೂಡಿಸುವಿಕೆಗಾಗಿ ನಾನು ನಿಮಗೆ ತೋರಿಸಿದ್ದೇನೆ ಪ್ರಕರಣ 1 ಆದ್ದರಿಂದ ಏನಾಗುತ್ತದೆ ನಾನು ನನ್ನೊಂದಿಗೆ ಹೊಂದಲು ಬಯಸುವ ಗರಿಷ್ಠ ಸಂಖ್ಯೆಯ ಸಿಬ್ಬಂದಿಗಳನ್ನು ಹೊಂದಿದ್ದೇನೆ ಎಂದು ಹೂಹಿಸೋಣ ಯಾವುದೇ ಸಮಸ್ಯೆ ಇಲ್ಲ ಸಂಪನ್ಮೂಲಗಳಿಗೆ ಯಾವುದೇ ನಿರ್ಬಂಧಗಳಿಲ್ಲ ಆದ್ದರಿಂದ 3 ಗೋಪುರಗಳನ್ನು ಮಾಡಬೇಕಾಗಿದೆ ಆದ್ದರಿಂದ ಎಲ್ಲಾ 3 ಗೋಪುರಗಳನ್ನು ಸಮಾನಾಂತರವಾಗಿ ಮಾಡಬಹುದು ಆದ್ದರಿಂದ ಎಲ್ಲಾ 3 ಇಟ್ಟಿಗೆ ಕೆಲಸಗಳನ್ನು ಸಮಾನಾಂತರವಾಗಿ ಮಾಡಲಾಗುತ್ತದೆ ಎಲ್ಲಾ 3 ಸೇರ್ಪಡೆಗಳನ್ನು ಸಮಾನಾಂತರವಾಗಿ ಮಾಡಲಾಗುತ್ತದೆ ಎಲ್ಲಾ 3 ನೆಲಹಾಸುಗಳನ್ನು ಸಮಾನಾಂತರವಾಗಿ ಮಾಡಲಾಗುತ್ತದೆ ಎಲ್ಲಾ 3 ಚಿತ್ರಕಲೆ ಕಾರ್ಯಗಳನ್ನು ಸಮಾನಾಂತರವಾಗಿ ಮಾಡಲಾಗುತ್ತದೆ ಏಕೆಂದರೆ ನನ್ನ ಬಳಿ ಸಾಕಷ್ಟು ನುರಿತ ಸಿಬ್ಬಂದಿಗಳು ಮತ್ತು ಕಾರ್ಮಿಕರು ಇದ್ದಾರೆ ಆದ್ದರಿಂದ ನಾನು ಹೇಳಿದಂತೆ ನೀವು ನೋಡಿದರೆ ನಾವು ಸಹಾಯಕರನ್ನು ಮಾತ್ರ ನೋಡಲಿದ್ದೇವೆ ಇಲ್ಲಿ ತೋರಿಸಿರುವ ಸಹಾಯಕರ ಏರಿಳಿತವನ್ನು ನೀವು ಇಲ್ಲಿ ನೋಡಿದರೆ ಇದು ಒಟ್ಟು 45 45 45 ಮತ್ತು 30 30 30 ರ ಸಹಾಯಕರಲ್ಲಿದೆ ನಂತರ ಚಿತ್ರಕಲೆ ಕೆಲಸಕ್ಕೆ ಯಾವುದೇ ಕಾರ್ಮಿಕರ ಅಗತ್ಯವಿಲ್ಲ ಮತ್ತು ಈ ಸಂಪೂರ್ಣ ಯೋಜನೆಯ ಅವಧಿಯು ಎಲ್ಲಾ ಮೂರು ಗೋಪುರಗಳಿಗೆ 330 ಆಗಿರುತ್ತದೆ ನೀವು ಹಾಗೆ ನೋಡಿದರೆ ಉದಾಹರಣೆಗೆ 2 ನೇ ಹಂತದವರೆಗೆ ನೀವು ಮುಗಿಸಲು ಬಯಸಿದರೆ ನಂತರ ನೀವು ನಿಜವಾಗಿಯೂ 255 ದಿನಗಳಲ್ಲಿ ನಿಲ್ಲಿಸುತ್ತೀರಿ ನಾನು ಹಂತ 2 ರವರೆಗೆ ಮೂರು ಚಟುವಟಿಕೆಗಳಿಗೆ ಮಾತ್ರ ಮುಗಿಸುತ್ತಿದ್ದೇನೆ ಆದ್ದರಿಂದ ನಾವು ಎಲ್ಲಿದ್ದೇವೆ ಎಂಬುದರ ಬಗ್ಗೆ ನ್ಯಾಯಯುತವಾದ ಕಲ್ಪನೆಯನ್ನು ಹೊಂದಬಹುದು ಆದ್ದರಿಂದ ನನ್ನ ಸಂಪೂರ್ಣ ಯೋಜನೆಯ ಕೆಲವು ದಿನಗಳವರೆಗೆ 45 ಕಾರ್ಮಿಕರು ನನಗೆ ಬೇಕಾಗಿದ್ದಾರೆ ಈಗ ನಾನು 45 ರೊಂದಿಗೆ ಹೋಗಲು ಸಾಧ್ಯವಿಲ್ಲದ ವಿರಳ ಸಂಪನ್ಮೂಲಗಳನ್ನು ಹೊಂದಿದ್ದೇನೆ ಮತ್ತು ನಾನು ಮಾಡಬಲ್ಲದು 35 ಅಥವಾ ಏನಾದರೂ ನಂತರ ನೀವು ಏನು ಮಾಡಬೇಕು ಇಡೀ ಕೆಲಸದ ಮರಣದಂಡನೆಯನ್ನು ನೀವು ದಿಗ್ಭ್ರಮೆಗೊಳಿಸಬೇಕು ಆದ್ದರಿಂದ ನಾನು ಏನು ಮಾಡಲಿದ್ದೇನೆಂದರೆ ನಾನು ಸಾಂಪ್ರದಾಯಿಕ ಪುನರಾವರ್ತನೆಯ ಸ್ವಲ್ಪವನ್ನು ಅನುಸರಿಸಲಿದ್ದೇನೆ ಒಂದು ಹಂತದ ಇಟ್ಟಿಗೆ ಕೆಲಸದ ನಂತರ ನಾವು ಹೇಗೆ ಮಾಡುತ್ತೇವೆ ಎರಡನೇ ಹಂತದ ಇಟ್ಟಿಗೆ ಕೆಲಸ ಮಾಡಲಾಗುತ್ತದೆ ನಂತರ ಮೂರನೇ ಹಂತದ ಮೂರನೇ ಗೋಪುರಕೆ ಹೋಗುತ್ತದೆ ಆದ್ದರಿಂದ ಸೇರ್ಪಡೆಗೊಂಡ ನಂತರ ಮೊದಲ ಗೋಪುರ ಎರಡನೇ ಗೋಪುರ ಮೂರನೇ ಗೋಪುರ ಆದ್ದರಿಂದ ನೆಲಹಾಸಿನ ನಂತರ ಮೊದಲ ಗೋಪುರದ ಎರಡನೇ ಗೋಪುರ ಹೀಗೆ ಆದ್ದರಿಂದ ಇದು ಬಾರ್ ಚಾರ್ಟ್ ಪ್ರಾತಿನಿಧ್ಯವಾಗಿದ್ದು ಅದೇ ನಾನು ನಿಮಗೆ ತೋರಿಸಿದ್ದೇನೆ ಈಗ ಸಹಾಯಕರಿಗೆ ಮಾತ್ರ ನಾನು ಅದನ್ನು ಇಲ್ಲಿ ತೋರಿಸುತ್ತಿದ್ದೇನೆ ನಾನು ಹೊಂದಿರುವ ಎಲ್ಲ ಕಾರ್ಮಿಕರ ಮೇಲೆ ಇದು ಒಟ್ಟು ಸಂಖ್ಯೆ ನೀವು ಇಲ್ಲಿ ನೋಡಿದರೆ ನನ್ನ ಬಳಿ ಇರುವ ಗರಿಷ್ಠ ಮಿತಿ 35 ನಾನು 35 ರವರೆಗೆ ಮಾತ್ರ ಸೇವಿಸಿದ್ದೇನೆ ಈಗ ಅವಧಿಯ ಬಗ್ಗೆ ಏನು ಆದ್ದರಿಂದ ನೀವು ನೋಡಲು ಬಯಸಿದರೆ ಮೂರು ಹಂತಗಳಿಗೆ ನೆಲಹಾಸು ಬರುವವರೆಗೆ ಇಡೀ ಯೋಜನೆಗೆ ನನ್ನ ಅವಧಿ 435 ಆಗಿರುತ್ತದೆ ಈಗ ಹಿಂದಿನ ಪ್ರಕರಣದಲ್ಲಿ ನಾನು 3 ನೇ ಹಂತದವರೆಗೆ ಗೋಪುರ 3 ರವರೆಗೆ ನೆಲಹಾಸಿನ ಚಟುವಟಿಕೆ 255 ಇಲ್ಲಿ ನಾನು 435 ರವರೆಗೆ ವಿಸ್ತರಿಸಿದ್ದೇನೆ ಈಗ ಇನ್ನೂ ಹೆಚ್ಚಿನ ನಿರ್ಬಂಧಗಳನ್ನು ಹೊಂದಿದ್ದೇನೆ ಎಂದು ನೋಡೋಣ ಅದನ್ನು 25 ಕಾರ್ಮಿಕರಿಗೆ ಮಾತ್ರ ಕಡಿಮೆ ಮಾಡಲು ಹೊರಟಿದೆ ಏನಾಗುವುದೆಂದು ಆದ್ದರಿಂದ ಏನಾಗುತ್ತದೆ ಈ ಸ್ಥಳದಲ್ಲಿ ಮಾತ್ರ ನನಗೆ 20 ಕ್ಕೂ ಹೆಚ್ಚು ಕಾರ್ಮಿಕರು ಬೇಕು ಆದ್ದರಿಂದ ಈ ಇಟ್ಟಿಗೆ ಕೆಲಸವು ಈ ನಿರ್ದಿಷ್ಟ ಸಮಯದಲ್ಲಿ ಸಮಾನಾಂತರವಾಗಿ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಈ ಸ್ಥಳಕ್ಕೆ ಕೊನೆಯ ಸ್ಥಳಕ್ಕೆ ಹೋಲಿಸಿದರೆ ಇಟ್ಟಿಗೆ ಕೆಲಸವನ್ನು ಬದಲಾಯಿಸುತ್ತಿದ್ದೇನೆ ಹಾಗಾಗಿ ಗರಿಷ್ಠ 25 ಮಿತಿಯನ್ನು ನಿರ್ವಹಿಸುತ್ತೇನೆ ಈಗ ಇಲ್ಲಿ ಏನಾಗುತ್ತದೆ ನಾನು ಹಿಂದಿನ ಸ್ಥಳಗಳಲ್ಲಿ ಸಂಪನ್ಮೂಲಗಳನ್ನು ವಿತರಿಸಿಲ್ಲ ಮತ್ತು 5 5 ಮತ್ತು ಮುಂತಾದವುಗಳೊಂದಿಗೆ ಹೊಂದಿಸಿಲ್ಲ ಆದ್ದರಿಂದ ಲೆವೆಲಿಂಗ್ ನಿಜವಾಗಿಯೂ ನಾನು ಮಾಡಿಲ್ಲ ನಾನು ಕೆಲಸವನ್ನು ಸಂಪೂರ್ಣವಾಗಿ ಹಸ್ತಾಂತರಿಸಿದೇನೆ ಆದ್ದರಿಂದ ನಾನು ಸ್ವಲ್ಪ ವಿಸ್ತರಿಸಿದಾಗ ಇಲ್ಲಿ ಏನಾಗುತ್ತದೆ ಈಗ ಎಲ್ಲಾ 3 ಗಾಗಿ ನಿಮ್ಮ ನೆಲಹಾಸು ಚಟುವಟಿಕೆ 510 ರವರೆಗೆ ಹೋಗುವವರೆಗೆ ನಾನು ಸೇರುವವರೆಗೆ ಮಾತ್ರ ಕತ್ತರಿಸಿದ್ದೇನೆ ನೀವು ನೆಲಹಾಸು ಚಿತ್ರಕಲೆ ಸೇರಿಸಿದರೆ ಮತ್ತು ಹೀಗೆ ಆದ್ದರಿಂದ ನೀವು ಸರಿಗಾಗಿ ಯೋಜಿಸುತ್ತಿರುವ 3 ಗೋಪುರಗಳಿಗೆ ನೆಲಹಾಸು ಬರುವವರೆಗೆ ಇದು 510 ರವರೆಗೆ ವಿಸ್ತರಿಸುತ್ತದೆ ಈಗ ಇಡೀ ವ್ಯಾಯಾಮವೇ ಇದು ಈಗ ನಾವು ಮತ್ತಷ್ಟು ನೋಡೋಣ ಆದ್ದರಿಂದ ಇಲ್ಲಿ ಏನಾಗುತ್ತದೆ ಎಂದರೆ ಈ ತರ್ಕವನ್ನು ಮಾತ್ರ ಕಾಪಾಡಿಕೊಳ್ಳಬೇಕು ಎಂದು ನಿಮಗೆ ತಿಳಿದಿರಬಹುದು ಮತ್ತು ನೀವು ಹೆಚ್ಚಿನ ಸಿಬ್ಬಂದಿಗಳನ್ನು ಹೊಂದಿದ್ದರೆ ಎಲ್ಲಾ ಗೋಪುರಗಳನ್ನು ಸಮಾನಾಂತರವಾಗಿ ಚಲಿಸಬಹುದು ಆದ್ದರಿಂದ ಮುಖ್ಯವಾಗಿ ನಿಮ್ಮ ಅವಧಿಯನ್ನು ಚಾಲನೆ ಮಾಡುವ ಸಂಪನ್ಮೂಲಗಳ ಸಂಖ್ಯೆ ಅದು ಸಂಪನ್ಮೂಲ ವೇಳಾಪಟ್ಟಿ ಆದ್ದರಿಂದ ಸುಮಾರು 330 ದಿನಗಳ ಅವಧಿ ಪ್ರಾರಂಭಿಸಿ ನಾವು ನಿಜವಾಗಿ 435 ರಲ್ಲಿದ್ದೇವೆ ಮತ್ತು ನಂತರ 400 ಮತ್ತು 510 ರವರೆಗೆ ಈ ಪ್ರಕರಣಕ್ಕೆ ಇರುತ್ತೇವೆ ಆದ್ದರಿಂದ ಇಡೀ ಯೋಜನೆಯಲ್ಲಿ ನೀವು ಹೊಂದಿರುವ ಸಹಾಯಕರ ಸಂಖ್ಯೆಯ ಕಾರಣದಿಂದಾಗಿ ನಾವು ಅವಧಿಯಲ್ಲಿ ದೊಡ್ಡ ವ್ಯತ್ಯಾಸವನ್ನು ಹೊಂದಿದ್ದೇವೆ ನಾನು ಈಗ ನುರಿತ ಕೆಲಸಗಾರರ ಬಗ್ಗೆ ಕೂಡ ಮಾತನಾಡುತ್ತಿಲ್ಲ ಆದ್ದರಿಂದ ಈಗ ನೀವು ಏನು ಮಾಡುತ್ತೀರಿ ಆದ್ದರಿಂದ ಇದು ಅನನ್ಯವಾಗಿದೆ ಮುಖ್ಯವಾಗಿ ಇದು ಕಠಿಣ ತರ್ಕವಲ್ಲ ಅದು ನೀವು ನೆಟ್ವರ್ಕ್ನಲ್ಲಿ ಪ್ರತಿನಿಧಿಸಬೇಕಾದ ಸಂಪನ್ಮೂಲ ಸಂಬಂಧಗಳು ಮಾತ್ರ ಆದ್ದರಿಂದ ನೀವು ಸಂಪನ್ಮೂಲ ಸಂಬಂಧವನ್ನು ಹೇಗೆ ಪ್ರತಿನಿಧಿಸುತ್ತೀರಿ ಈಗ ನಾವು RDM ರೇಖಾಚಿತ್ರಗಳ ಬಗ್ಗೆ ಮಾತನಾಡೋಣ ಆದ್ದರಿಂದ RDM ಏನೂ ಅಲ್ಲ ಆದರೆ ಸಂಬಂಧ ರೇಖಾಚಿತ್ರ ವಿಧಾನಗಳು ಯಾವುದೇ ನೆಟ್ವರ್ಕ್ ರೇಖಾಚಿತ್ರದಲ್ಲಿ ತರ್ಕ ಅವಲಂಬನೆಗಳು ಪ್ರಾಥಮಿಕವಾಗಿ ಸಂಪೂರ್ಣ ಅನುಕ್ರಮವನ್ನು ಚಾಲನೆ ಮಾಡುತ್ತವೆ ಈಗ ಕೆಲವೊಮ್ಮೆ ತರ್ಕ ಅವಲಂಬನೆಯನ್ನು ನೀವು ತರ್ಕ ಅವಲಂಬನೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಯಾವುದೇ ಸಮಯದಲ್ಲಿ ಸಂಪನ್ಮೂಲ ಲಭ್ಯತೆಯ ಆಧಾರದ ಮೇಲೆ ಸಂಪನ್ಮೂಲ ಅವಲಂಬನೆಯನ್ನು ಬದಲಾಯಿಸಬಹುದು ಉದಾಹರಣೆಗೆ ಒಂದೇ ಅಪಾರ್ಟ್ಮೆಂಟ್ ವ್ಯಾಯಾಮದಲ್ಲಿ ನೀವು ಎಲ್ಲಾ 3 ಗೋಪುರಗಳನ್ನು ಸಮಾನಾಂತರವಾಗಿ ಅಥವಾ ಸ್ವಲ್ಪ ದಿಗ್ಭ್ರಮೆಗೊಳಿಸಬಹುದು ಅಥವಾ ಸಂಪನ್ಮೂಲಗಳ ಸಂಖ್ಯೆಯನ್ನು ಆಧರಿಸಿ ಹೆಚ್ಚು ಸ್ಥಗಿತಗೊಳ್ಳಬಹುದು ಆದರೆ ನೀವು ರೇಖಾಚಿತ್ರವನ್ನು ಸೆಳೆಯಲು ಮತ್ತು ಇದನ್ನು ಪ್ರತಿನಿಧಿಸಲು ಬಯಸಿದರೆ ನೀವು ರೇಖಾಚಿತ್ರವನ್ನು ಹೇಗೆ ಸೆಳೆಯುತ್ತೀರಿ ನೀವು ಲಿಂಕ್ ಅನ್ನು ಹಾಕುತ್ತೀರಾ ಅಥವಾ ಅದನ್ನು ಸಮಾನಾಂತರವಾಗಿ ತೋರಿಸುತ್ತೀರಾ ಆದ್ದರಿಂದ ನೀವು ನಿಜವಾಗಿಯೂ ಹೇಗೆ ಮಾಡುತ್ತೀರಿ ಆದ್ದರಿಂದ ಪ್ರಾಜೆಕ್ಟ್ ಮೇಲೆ ನಿಮ್ಮ ಸಂಪನ್ಮೂಲ ಅವಲಂಬನೆಯನ್ನು ತೋರಿಸಲು RDM ಏಕೈಕ ಮಾರ್ಗವಾಗಿದೆ RDMನಲ್ಲಿನ ಕೋಡ್ ಅನ್ನು ಅವುಗಳ ನಿರ್ಬಂಧಗಳೊಂದಿಗೆ ಸಂಯೋಜಿಸಲು ಕಾರಣ ಆದ್ದರಿಂದ R ಎಂಬ ಕಾರಣಕ್ಕಾಗಿ ನಾನು ಭೌತಿಕವಾಗಿ P ಜೊತೆ ಹೋಗುತ್ತೇನೆ ಅಥವಾ ಸಂಪನ್ಮೂಲಕ್ಕಾಗಿ R ಆದ್ದರಿಂದ ಪ್ರಾಥಮಿಕವಾಗಿ ನೀವು ನೆಟ್ವರ್ಕ್ನಲ್ಲಿ P ಆಗಿರಲಿ ಅದು P ಆಗಿದ್ದರೆ P FSಲ್ಲಿನ ಉಲ್ಲಂಘನೆಯನ್ನು ಎಂದಿಗೂ ಬದಲಾಯಿಸಲಾಗುವುದಿಲ್ಲ ಮತ್ತು ನೀವು R ಹೊಂದಿರುವ ಸಂಪನ್ಮೂಲಗಳ ಸಂಖ್ಯೆಯನ್ನು ಆಧರಿಸಿ ಸಂಬಂಧದಲ್ಲಿ R ಬರೆಯುತ್ತಿದ್ದರೆ ಅದನ್ನು ಸಮಾನಾಂತರವಾಗಿ ಮಾಡಬಹುದು ಅಥವಾ ಅದು ಅನುಕ್ರಮವಾಗಿ ಹೋಗಬಹುದು ಅಥವಾ ಅದು ತಳ್ಳಬಹುದು ಮತ್ತು ನಂತರ ಪ್ರಾರಂಭಿಸಬಹುದು ಆದ್ದರಿಂದ ಇಲ್ಲಿ ಅದು ಸಂಭವಿಸುತ್ತದೆ ಈಗ ಅದೇ ಉದಾಹರಣೆಯನ್ನು ಈಗ ನಾನು ತೋರಿಸಲಿದ್ದೇನೆ ಮತ್ತು ನುರಿತ ಕಾರ್ಮಿಕರ ಪ್ರಕರಣ ಆದ್ದರಿಂದ ಅದೇ ಉದಾಹರಣೆಯಲ್ಲಿ ಏನಾಗುತ್ತದೆ ಎಂದು ನಾವು ಹೂಹಿಸೋಣ ಏಕೆಂದರೆ ನನ್ನ ಸಹಾಯಕನ ಬಗ್ಗೆ ನನಗೆ ಚಿಂತೆ ಇಲ್ಲ ಏಕೆಂದರೆ ನನ್ನ 45 ಸಹಾಯಕರು ಅಥವಾ 50 ಸಹಾಯಕರನ್ನು ನಾನು ಸುಲಭವಾಗಿ ಪಡೆಯಬಹುದು ಅಥವಾ ಇಡೀ ಯೋಜನೆಯಲ್ಲಿ ಎಷ್ಟು ಮಂದಿ ಬೇಕು ಎಂದು ನನಗೆ ತಿಳಿದಿದೆ ನುರಿತ ಕೆಲಸಗಾರರ ಬಗ್ಗೆ ಮಾತ್ರ ನಾನು ಚಿಂತೆ ಮಾಡುತ್ತೇನೆ ಏಕೆಂದರೆ ಅವರು ಇಡೀ ಚಟುವಟಿಕೆಗಳನ್ನು ನಡೆಸುತ್ತಾರೆ ಆದ್ದರಿಂದ ನಾನು ಇಲ್ಲಿ ನುರಿತ ಕೆಲಸಗಾರರ ಮೇಲೆ ಮಾತ್ರ ಗುರುತಿಸಿದ್ದೇನೆ ಆದ್ದರಿಂದ ದಿನಕ್ಕೆ ಗರಿಷ್ಠ ಲಭ್ಯತೆ 15 15 15 ಮತ್ತು 20 ಅದನ್ನೇ ನಾನು ಇಲ್ಲಿ ಬರೆದಿದ್ದೇನೆ ಮತ್ತು ಆದ್ದರಿಂದ ಇಲ್ಲಿ ಏನಾಗುತ್ತದೆ ಆದ್ದರಿಂದ ಈ ಕಾರ್ಮಿಕರ ಅವಶ್ಯಕತೆ ಏನು ಎಂದು ನೀವು ನೋಡಿದರೆ ಎಲ್ಲಾ ಚಟುವಟಿಕೆಗಳನ್ನು ಸಮಾನಾಂತರವಾಗಿ ಪ್ರಾರಂಭಿಸಬಹುದೇ ನನಗೆ 10 14 ಸಂಯೋಜನೆ ಕೆಲಸಗಳಿಗೆ 12 ಮತ್ತು ಹೀಗೆ ಆದ್ದರಿಂದ ಪ್ರಾಥಮಿಕವಾಗಿ ನೀವು ಒಂದು ಚಟುವಟಿಕೆಯೊಂದಿಗೆ ಹೋಗಬಹುದು ಒಂದು ಸಮಯದಲ್ಲಿ 1 ಗೋಪುರ ಆದರೆ ನೀವು 2 ಗೋಪುರಗಳನ್ನು ಸಮಾನಾಂತರವಾಗಿ ಮಾಡಲು ಸಾಧ್ಯವಿಲ್ಲ ಮತ್ತು ನನ್ನಲ್ಲಿ 10 ಮೇಸನ್ಗಿಂತ ಸ್ವಲ್ಪ ಹೆಚ್ಚು ಮತ್ತು 14 ಬಡಗಿಗಳಿಗಿಂತ ಸ್ವಲ್ಪ ಹೆಚ್ಚು ಇದ್ದರೆ ಏನು ಮಾಡಬಹುದು ಗೋಪುರ 2 ರಲ್ಲಿನ ಕೆಲವು ಚಟುವಟಿಕೆಗಳನ್ನು ಸ್ವಲ್ಪ ಹೆಚ್ಚು ತಳ್ಳುವುದೇ ಹೌದು ಅದು ಸಾಧ್ಯ ಆದ್ದರಿಂದ ನಾನು ಏನು ಮಾಡಿದ್ದೇನೆ ನಾನು 1 2 1 ಸಂಯೋಜನೆಗಳನ್ನು ಬಳಸಿದ್ದೇನೆ ಆದ್ದರಿಂದ ಅದಕ್ಕೆ ಅನುಗುಣವಾಗಿ ನೀವು ಈ ರೇಖಾಚಿತ್ರವನ್ನು ಮಾಡಬಹುದು ಈ ರೇಖಾಚಿತ್ರವನ್ನು ಪ್ರಾಥಮಿಕವಾಗಿ RDM ರೇಖಾಚಿತ್ರ ಎಂದು ಕರೆಯಲಾಗುತ್ತದೆ ಮತ್ತು ನಿಮ್ಮ ನಿರ್ಣಾಯಕ ಮಾರ್ಗ ಯಾವುದು ಎಂಬುದರ ಕುರಿತು ನೀವು ಇನ್ನೂ ಲೆಕ್ಕಾಚಾರಗಳನ್ನು ಮಾಡಬಹುದು ಆದ್ದರಿಂದ ಈ ಸಂಯೋಜನೆಯೊಂದಿಗೆ ಈ ಸಂದರ್ಭದಲ್ಲಿ ಗೋಪುರ 3 ನಿರ್ಣಾಯಕ ಮಾರ್ಗವಾಗಿದೆ ಈಗ ನೀವು ಇಲ್ಲಿ ನೋಡಿದರೆ ಮುಖ್ಯವಾಗಿ ನೀವು ಬಾಣದ ಗುರುತು ಮೇಲೆ ಏನು ಮಾಡಬೇಕೆಂಬುದನ್ನು ಸ್ಲ್ಯಾಷ್ ಮಾಡಿ ನಂತರ ಅಲ್ಲಿಂದ ನೀವು ಆ ಸಂಬಂಧ ಏನು ಎಂದು ಬರೆಯಬಹುದು ನೀವು ಇಲ್ಲಿ ನೋಡಿದರೆ ನಾನು ಭೌತಿಕವಾಗಿ ಇಲ್ಲಿ ಬರೆದಿದ್ದೇನೆ ಏಕೆಂದರೆ ನನ್ನ ಸೂಪರ್ಸ್ಟ್ರಕ್ಚರ್ ನಂತರ ನಾನು ನನ್ನ ಇಟ್ಟಿಗೆ ಕೆಲಸವನ್ನು ಟವರ್ 2 ರಲ್ಲಿ ಮಾಡಬೇಕು ಮತ್ತು ನನ್ನ ಇಟ್ಟಿಗೆ ಕೆಲಸವನ್ನು ಟವರ್ 3 ರಲ್ಲಿ ಪ್ರಾರಂಭಿಸಬೇಕು ಆದ್ದರಿಂದ ಇಲ್ಲಿ ದೈಹಿಕ ಸಂಬಂಧವೂ ಇದೆ ಈ ಕೆಂಪು ಮುಖ್ಯವಾಗಿ ನಿರ್ಣಾಯಕ ಮಾರ್ಗವಾಗಿದೆ ಮತ್ತು ಗೋಪುರ 1 ರಲ್ಲಿ ಇಟ್ಟಿಗೆ ಕೆಲಸ ಮಾಡಿದ ನಂತರ ಮತ್ತು ಗೋಪುರ 2 ಕಲ್ಲಿನ ಇಟ್ಟಿಗೆ ಕೆಲಸವು ಒಂದು ಸಂಪನ್ಮೂಲವಾಗಿದ್ದು ಅದು ಅಲ್ಲಿ ಆಡಳಿತ ನಡೆಸುತ್ತಿದೆ ಆದ್ದರಿಂದ ನಾನು ಹೆಚ್ಚು ಮೇಸನ್ ಹೊಂದಿದ್ದರೆ ನಾನು ಎರಡೂ ಚಟುವಟಿಕೆಗಳನ್ನು ಸಮಾನಾಂತರವಾಗಿ ಮಾಡಬಹುದು ನಾನು ಕೆಲವು ಮೇಸನ್ ಹೊಂದಿದ್ದರೆ ಅದಕ್ಕೆ ಅನುಗುಣವಾಗಿ ಇದು ಪ್ರಕೃತಿಯಲ್ಲಿ ಅನುಕ್ರಮವಾಗಿ ತಿರುಗುತ್ತದೆ ಅದಕ್ಕೆ ಅನುಗುಣವಾಗಿ ಟವರ್ 2 ಮತ್ತು ಟವರ್ 3 ನಲ್ಲಿ ಇಟ್ಟಿಗೆ ಕೆಲಸಕ್ಕಾಗಿ ನೀವು ಹೊಂದಿದ್ದೀರಿ ಈಗ ನಿಮ್ಮ ಸೇರ್ಪಡೆಗಾಗಿ ಅದೇ ವಿಷಯ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಬಡಗಿ ನನ್ನಲ್ಲಿದೆ ಆದ್ದರಿಂದ ಬಡಗಿಗಳು ನನ್ನ ಇಟ್ಟಿಗೆ ಕೆಲಸಕ್ಕೆ ಸಂಪನ್ಮೂಲವಾಗಿದೆ ಮತ್ತು ಹೀಗೆ ಆದ್ದರಿಂದ ನನ್ನ ಸೇರ್ಪಡೆ ಕೆಲಸ ಮುಗಿದ ನಂತರ ಏನಾಗುತ್ತದೆ ನಂತರ ಈ ಬಡಗಿಗಳು ನನ್ನ ಸಂಪನ್ಮೂಲಗಳಿಗೆ ಪ್ರಮುಖ ಪಾತ್ರ ವಹಿಸುತ್ತಾರೆ ನೆಲಹಾಸುಗಾಗಿ ಅದೇ ಮಾರ್ಗವೆಂದರೆ ನಾನು ಟೈಲ್ ಪದರಗಳನ್ನು ಹೊಂದಿದ್ದೇನೆ ಚಿತ್ರಕಲೆ ನನಗೆ ವರ್ಣಚಿತ್ರಕಾರರನ್ನು ಹೊಂದಿದೆ ಆದ್ದರಿಂದ ಹೆಚ್ಚಿನ ವರ್ಣಚಿತ್ರಕಾರರು ಈ ತುಣುಕು ನಾನು ಹೊಂದಿರುವ ಹೊಂದಿಕೊಳ್ಳುವ ಸಂಬಂಧದಂತಿದೆ ಮತ್ತು ಇದು RDM ನೆಟ್ವರ್ಕ್ನಲ್ಲಿನ ಪ್ರಾತಿನಿಧ್ಯವಾಗಿದೆ ನಾನು ಇಲ್ಲಿ ಲೆಕ್ಕಾಚಾರಗಳನ್ನು ತೋರಿಸುತ್ತಿಲ್ಲ ಆದ್ದರಿಂದ ನಾನು ಸಂಯೋಜನೆಗಳನ್ನು ಬದಲಾಯಿಸಿದಾಗ ನಿರ್ಣಾಯಕ ಮಾರ್ಗವೂ ಬದಲಾಗುತ್ತದೆ ಮತ್ತು ಹೀಗೆ ಆದ್ದರಿಂದ ಅದು ಪ್ರಾಥಮಿಕವಾಗಿ ಈ RDMನಲ್ಲಿದೆ ಈಗ ಸಂಪನ್ಮೂಲ ನಿರ್ಬಂಧಿತ ವೇಳಾಪಟ್ಟಿಗಳನ್ನು ನೋಡೋಣ ಆದ್ದರಿಂದ ಸಮಯದ ಯೋಜನೆಯಾಗಿದ್ದರೂ ಅಥವಾ ಅದು ಸಂಪನ್ಮೂಲ ನಿರ್ಬಂಧವಾಗಿದ್ದರೂ ಸಹ ಸಂಪೂರ್ಣ ಯೋಜನೆಯ ಅವಧಿಯನ್ನು ಬದಲಾಯಿಸದ ವೇಳಾಪಟ್ಟಿಗಳನ್ನು ನಾವು ನೋಡಿದ್ದೇವೆ ಆದ್ದರಿಂದ ನೀವು ಅದರೊಳಗೆ ಮಾತ್ರ ಅವಕಾಶ ಕಲ್ಪಿಸಲು ಪ್ರಯತ್ನಿಸುತ್ತೀರಿ ಆದ್ದರಿಂದ ಈಗ ಮುಂದಿನ ಚಟುವಟಿಕೆಯೆಂದರೆ ನಾವು ಕೆಲವೇ ಸಂಪನ್ಮೂಲಗಳ ಪರಿಣಾಮವಾಗಿ ಬಹಳ ಕಡಿಮೆ ಸಂಪನ್ಮೂಲಗಳನ್ನು ಹೊಂದಿದ್ದರೆ ಪ್ರತಿ ಚಟುವಟಿಕೆಯ ಅವಧಿಯನ್ನು ಸ್ವಲ್ಪಮಟ್ಟಿಗೆ ವಿಸ್ತರಿಸಬೇಕಾಗುತ್ತದೆ ಮತ್ತು ನಿಸ್ಸಂಶಯವಾಗಿ ಇದು ಇಡೀ ಯೋಜನೆಯ ಯೋಜಿತ ವೇಳಾಪಟ್ಟಿಯನ್ನು ಮೀರಿ ಜಾರಿಕೊಳ್ಳುತ್ತದೆ ಆ ನಿರ್ದಿಷ್ಟ ಪ್ರಕರಣಗಳನ್ನು ನಾವು ಸಂಪನ್ಮೂಲ ನಿರ್ಬಂಧಿತ ಯೋಜನೆ ವೇಳಾಪಟ್ಟಿ ಸಮಸ್ಯೆ ಅಥವಾ ಸಂಪನ್ಮೂಲ ನಿಗ್ರಹ ವೇಳಾಪಟ್ಟಿ ಎಂದು ಕರೆಯುತ್ತೇವೆ ಕೆಲವು ಸಂದರ್ಭಗಳಲ್ಲಿ ಚಟುವಟಿಕೆಗಳನ್ನು ನಿಗದಿಪಡಿಸಲು ಸಾಧ್ಯವಾಗದಿರಬಹುದು ಗರಿಷ್ಠ ಸಂಖ್ಯೆಯ ಸಂಪನ್ಮೂಲಗಳು ಲಭ್ಯವಿರುವ ಸಂಪನ್ಮೂಲಗಳನ್ನು ಮೀರುವುದಿಲ್ಲ ಆದ್ದರಿಂದ ಈ ಸಂದರ್ಭಗಳಲ್ಲಿ ಒಟ್ಟಾರೆ ಅವಧಿಯನ್ನು ವಿಸ್ತರಿಸುವುದು ಅಗತ್ಯವಾಗಬಹುದು ಈಗ ನಾವು ಅದೇ ಪ್ರಕರಣವನ್ನು ತೆಗೆದುಕೊಳ್ಳೋಣ ಆದ್ದರಿಂದ ನಾನು ಮೊದಲು ನಿಮಗೆ ತೋರಿಸಿದ ಅದೇ ಕಾಲ್ಪನಿಕ ಉದಾಹರಣೆ ಆದ್ದರಿಂದ ಇದು ಪ್ರಾಥಮಿಕವಾಗಿ 11 ದಿನಗಳ ಅವಧಿ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇದು ಸಂಪನ್ಮೂಲಗಳು ಸಂಪನ್ಮೂಲಗಳ ಸಂಖ್ಯೆ ಮತ್ತು ಇದು ದಿನಗಳಲ್ಲಿ ಇದೆ ಆದ್ದರಿಂದ ನಾನು 11 ದಿನಗಳನ್ನು ತೆಗೆದುಕೊಂಡಿದ್ದೇನೆ ಮತ್ತು ನನ್ನ ಸಂಪನ್ಮೂಲವು ಪ್ರಾಥಮಿಕವಾಗಿ ನಾನು ಸೇವಿಸಿದ ಗರಿಷ್ಠ 5 ದಿನ ನಾನು ಅದನ್ನು 4 ಮಾಡಲು ಬಯಸಿದರೆ ಏನಾಗುತ್ತದೆ ಇನ್ನೂ ಕಡಿಮೆ ಮಹಡಿಗಳಲ್ಲಿ ಇದು ಇನ್ನೂ ಸಾಧ್ಯವಿದೆ ಮತ್ತು ನಾನು ಇನ್ನೂ 4 ಕ್ಕೆ ಹೊಂದಿಕೊಳ್ಳಬಲ್ಲೆ ಅಲ್ಲಿಯವರೆಗೆ ನೀವು ಈ ಸಮಸ್ಯೆಯನ್ನು ಸಂಪನ್ಮೂಲ ಲೆವೆಲಿಂಗ್ ಸಮಸ್ಯೆ ಎಂದು ಕರೆಯುತ್ತೀರಿ ಏಕೆಂದರೆ ನೀವು ಯಾವುದೇ ಸಂದರ್ಭದಲ್ಲಿ ಯೋಜನೆಯ ಅವಧಿಯನ್ನು ವಿಸ್ತರಿಸಿಲ್ಲ ಆದ್ದರಿಂದ ಇದನ್ನು ನಾವು ಇನ್ನೂ ಸಂಪನ್ಮೂಲ ಲೆವೆಲಿಂಗ್ ಸಮಸ್ಯೆ ಎಂದು ಕರೆಯುತ್ತೇವೆ ನೀವು ತುಂಬಾ ಕಡಿಮೆ ಸಂಪನ್ಮೂಲಗಳನ್ನು ಹೊಂದಲು ಪ್ರಾರಂಭಿಸಿದ ನಿಮಿಷದಲ್ಲಿ ನಾವು 3 ಅನ್ನು ಹೂಹಿಸೋಣ ನನ್ನ A ಅಥವಾ D ಅವಧಿಯು ಸ್ವಲ್ಪ ವಿಸ್ತರಿಸಲ್ಪಡುತ್ತದೆ ಮತ್ತು ಅದು ಏನಾಗುತ್ತದೆ ಎಂಬುದು ನನ್ನ ನಿರ್ಣಾಯಕ ಮಾರ್ಗದ ಅವಧಿಗಳನ್ನು ಸಹ ವಿಸ್ತರಿಸಬಹುದು ಈಗ ಇದು 12 ರವರೆಗೆ ಹೋಗಿದೆ ಮತ್ತು ಇಡೀ ಯೋಜನೆಯಲ್ಲಿ ಬಳಸಿದ ಸಂಪನ್ಮೂಲಗಳ ಸಂಖ್ಯೆ ಇಲ್ಲಿ 3 ಆಗಿತ್ತು ಆದ್ದರಿಂದ ಈ ರೀತಿಯ ಸಮಸ್ಯೆಗಳನ್ನು ನಾವು ಇದನ್ನು ಸಂಪನ್ಮೂಲ ನಿರ್ಬಂಧ ಯೋಜನೆ ವೇಳಾಪಟ್ಟಿ ಸಮಸ್ಯೆ ಎಂದು ಕರೆಯುತ್ತೇವೆ ಈಗ RCPSPಗೆ ಎಲ್ಲ ವಿಧಾನಗಳು ಯಾವುವು ಹಲವು ವಿಧಾನಗಳು ಲಭ್ಯವಿದೆ ವಿಶಾಲವಾಗಿ ನಾನು RCPSPಗೆ ಎರಡು ವಿಧಾನಗಳನ್ನು ಹೊಂದಿದ್ದೇನೆ ಒಂದು ಆಪ್ಟಿಮೈಸೇಶನ್ ವಿಧಾನ ಇನ್ನೊಂದು ಹ್ಯೂರಿಸ್ಟಿಕ್ ವಿಧಾನ ಆದ್ದರಿಂದ ಆಪ್ಟಿಮೈಸೇಶನ್ ಅದು ಏನು ಹೇಳುತ್ತದೆ ಇದು ಉತ್ತಮ ಪರಿಹಾರಗಳನ್ನು ಹುಡುಕುತ್ತದೆ ಆದರೆ ಸಂಕೀರ್ಣ ಸಂದರ್ಭಗಳು ಮತ್ತು ದೊಡ್ಡ ಸಮಸ್ಯೆಗಳನ್ನು ನಿಭಾಯಿಸುವ ಅವರ ಸಾಮರ್ಥ್ಯದಲ್ಲಿ ಸೀಮಿತವಾಗಿಲ್ಲ ಹ್ಯೂರಿಸ್ಟಿಕ್ ವಿಧಾನಗಳಲ್ಲಿ ಅವರು ಹೆಬ್ಬೆರಳಿನ ನಿಯಮಗಳನ್ನು ಬಳಸಿಕೊಳ್ಳುತ್ತಾರೆ ಅದು ಇದೇ ರೀತಿಯ ಸಂದರ್ಭಗಳಲ್ಲಿ ಸಮಂಜಸವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಕಂಡುಬಂದಿದೆ ಆದ್ದರಿಂದ ಬಹಳಷ್ಟು ಹ್ಯೂರಿಸ್ಟಿಕ್ಸ್ ಇವೆ ಒಂದು ಸರಳ ಹ್ಯೂರಿಸ್ಟಿಕ್ಸ್ ಇನ್ನೊಂದು ಸಂಕೀರ್ಣ ಹ್ಯೂರಿಸ್ಟಿಕ್ಸ್ ಸರಳ ಹ್ಯೂರಿಸ್ಟಿಕ್ಸ್ ಹಲವು ನಿಯಮಗಳು ನಿಯಮಗಳ ರೂಪದಲ್ಲಿವೆ ASAP ಆದಷ್ಟು ಬೇಗ ಆದ್ದರಿಂದ ಆದಷ್ಟು ಬೇಗ ಚಟುವಟಿಕೆಗಳನ್ನು ಮುಗಿಸಲು ಪ್ರಾರಂಭಿಸಿ ನಂತರ ALAP ಆದ್ದರಿಂದ ಪ್ರಾಥಮಿಕವಾಗಿ ಇದು ಸಾಧ್ಯವಾದಷ್ಟು ತಡವಾಗಿರುತ್ತದೆ ನಂತರ ಹೆಚ್ಚಿನ ಸಂಪನ್ಮೂಲಗಳು ಮೊದಲು ಮೊದಲು ಕನಿಷ್ಠ ಸಡಿಲತೆ ಹೆಚ್ಚಿನ ಯಶಸ್ಸನ್ನು ಹೊಂದಿರುವ ಯಾವುದೇ ಚಟುವಟಿಕೆಗಳನ್ನು ಸೂಚಿಸುವ ಹೆಚ್ಚಿನ ವಿಮರ್ಶಾತ್ಮಕ ಅನುಯಾಯಿಗಳು ನಂತರ ಆ ಚಟುವಟಿಕೆಗಳನ್ನು ಮೊದಲು ಹೆಚ್ಚಿನ ಉತ್ತರಾಧಿಕಾರಿಗಳ ಸಂಪನ್ಮೂಲಗಳ ಮೇಲೆ ಮಾಡಬೇಕು ನಂತರ ಮೇಲಿನ ಯಾವುದಾದರೂ ಸಂಯೋಜನೆಯು ಸಹ ಮಾಡಬಹುದು ಸಂಕೀರ್ಣ ಹ್ಯೂರಿಸ್ಟಿಕ್ಸ್ ಅನಿಯಲಿಂಗ್ ಮತ್ತು ಟಬು ಹುಡುಕಾಟ ಆನುವಂಶಿಕ ಕ್ರಮಾವಳಿಗಳು ಮತ್ತು ಮುಂತಾದವುಗಳನ್ನು ಅನುಕರಿಸುತ್ತದೆ ಆದ್ದರಿಂದ RCPSP ಮೋಡ್ಗಳಲ್ಲಿ ಹಲವು ವಿಧಾನಗಳು ಲಭ್ಯವಿವೆ ಆದರೆ ಸಮಸ್ಯೆಗಳ ಕುರಿತು ಇದನ್ನು ಪರಿಹರಿಸಲು ಬೇರೆ ರೀತಿಯಲ್ಲಿ ವ್ಯವಹರಿಸುವುದನ್ನು ತಿಳಿದುಕೊಳ್ಳಬೇಕು ಈಗ ನಾವು ಮೋಡ್ಗಳಲ್ಲಿ ನೋಡೋಣ ಆದ್ದರಿಂದ RCPSP ಸಮಸ್ಯೆಗಳನ್ನು ಪರಿಹರಿಸಲು ಮತ್ತೊಂದು ಸರಳವಾದ ಮಾರ್ಗವಿದೆ ಎಂದು ನಾವು ತಿಳಿದಿದ್ದೇವೆ ಅದು ಕಳೆದ 30 40 ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಮತ್ತು ಅದನ್ನು ನಾವು ಮೋಡ್ ಎಂದು ಕರೆಯುತ್ತೇವೆ ಆದ್ದರಿಂದ ಮೋಡ್ ಮೂಲಕ ನೀವು ಏನು ಹೇಳುತ್ತೀರಿ ಯಾವುದೇ ಚಟುವಟಿಕೆಯನ್ನು ಕಾರ್ಯಗತಗೊಳಿಸುವ ವಿಧಾನ ಮೋಡ್ ಆಗಿದೆ ಆದ್ದರಿಂದ ನಾನು ಇಲ್ಲಿ ಎರಡು ಸಂಯೋಜನೆಗಳನ್ನು ಹೊಂದಿದ್ದೇನೆ ಒಂದನ್ನು ಸಿಂಗಲ್ ಮೋಡ್ RCPSP ಸಮಸ್ಯೆ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದನ್ನು ಮಲ್ಟಿ ಮೋಡ್ RCPSP ಸಮಸ್ಯೆ ಎಂದು ಕರೆಯಲಾಗುತ್ತದೆ ಅದರಂತೆ ನೀವು SRCPSP ಅಥವಾ MRCPSP ಅನ್ನು ಹೊಂದಿದ್ದೀರಿ ಆದ್ದರಿಂದ ಯಾವುದೇ ಚಟುವಟಿಕೆಗೆ ಚಟುವಟಿಕೆಯನ್ನು ಕಾರ್ಯಗತಗೊಳಿಸಲು ಒಂದೇ ಒಂದು ಮಾರ್ಗವಿದೆ ನಂತರ ನಾವು ಏಕ ಮೋಡ್ ಎಂದು ಕರೆಯುತ್ತೇವೆ ಸಂಪೂರ್ಣ ಯೋಜನೆಗೆ ಸಾಮಾನ್ಯವಾಗಿ ಜನರು ಅದನ್ನು ಮರಣದಂಡನೆಯ ಒಂದು ಮಾರ್ಗದಲ್ಲಿ ಮಾತ್ರ ಕೆಲಸ ಮಾಡುತ್ತಾರೆ ಆ ಸಂಪನ್ಮೂಲಗಳನ್ನು ಬೇರೆ ಸಂಯೋಜನೆಯಲ್ಲಿ ಏಕೆ ನೋಡಬೇಕು ಎಂದು ಸಂಪನ್ಮೂಲಗಳು ಹೆಚ್ಚು ನಿರ್ಬಂಧಿಸುತ್ತಿವೆ ಎಂದು ಭಾವಿಸೋಣ ಬಹುಶಃ ಹೆಚ್ಚಿನ ಸಂಪನ್ಮೂಲಗಳಿಲ್ಲದ ಇತರ ಸಂಪನ್ಮೂಲಗಳು ಇರಬಹುದು ಆ ಸಂಪನ್ಮೂಲಗಳನ್ನು ಪಡೆಯುವ ಬಗ್ಗೆ ಯೋಚಿಸುವುದು ಸಾಧ್ಯ ಮತ್ತು ನಂತರ ವೇಳಾಪಟ್ಟಿಯನ್ನು ಬೇರೆ ರೀತಿಯಲ್ಲಿ ಮಾಡುವುದು ಅದನ್ನು ಪ್ರಾಥಮಿಕವಾಗಿ ಮಲ್ಟಿ ಮೋಡ್ ಆಯ್ಕೆಗಳು ಎಂದು ಕರೆಯಲಾಗುತ್ತದೆ ನಾನು ನಿಮಗೆ ಉದಾಹರಣೆಯೊಂದಿಗೆ ತೋರಿಸುತ್ತೇನೆ ಈಗ ಇಡೀ ವ್ಯಾಯಾಮವನ್ನು ಹೇಗೆ ಮಾಡಬೇಕೆಂಬುದನ್ನು ನಿಮಗೆ ತೋರಿಸಲು ಇದು ಒಂದು ಕಾಲ್ಪನಿಕ ಉದಾಹರಣೆಯಾಗಿದೆ ಈಗ ಇದು ಉದಾಹರಣೆಯಾಗಿದೆ ನನ್ನ ಬಳಿ ಚಟುವಟಿಕೆಗಳ ಪಟ್ಟಿ ಇದೆ ಚಟುವಟಿಕೆಗಳಿಗೆ ಇವು IPAಗಳಾಗಿವೆ ಮಾನವ ದಿನಗಳಲ್ಲಿ ಸಂಪನ್ಮೂಲ ಅಗತ್ಯವನ್ನು ಹಾಗೆ ನೀಡಲಾಗುತ್ತದೆ ಇದು ನನ್ನಲ್ಲಿ ಸಿಬ್ಬಂದಿ ಗಾತ್ರವನ್ನು ಹೊಂದಿದೆ 3 ಸಂಯೋಜನೆಯ ಸಿಬ್ಬಂದಿ ಗಾತ್ರ ಮುಖ್ಯವಾಗಿ ನನ್ನಲ್ಲಿರುವ 3 ಮೋಡ್ ಆಯ್ಕೆಗಳು ಕನಿಷ್ಠ ಸಾಮಾನ್ಯ ಅಥವಾ ಗರಿಷ್ಠ ನಾನು ಇದೀಗ ಅದನ್ನು ನನ್ನ 3 ವಿಧಾನಗಳಾಗಿ ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಮಾನವ ದಿನಗಳನ್ನು ಇಲ್ಲಿ ನೀಡಲಾಗಿದೆ ಈಗ ನಾನು ಇಲ್ಲಿ ಹೊಂದಿರುವ ಅದೇ ಸಮಸ್ಯೆಯ ಪ್ರಕಾರ ನಾನು ಏನು ಮಾಡಬಹುದು ಇಡೀ ವ್ಯಾಯಾಮದ ಅವಧಿಯನ್ನು ನಾನು ಲೆಕ್ಕ ಹಾಕಬಹುದು ಸಿಬ್ಬಂದಿ ಯಾವುದು ಕೆಲಸದ ವಿಷಯ ಯಾವುದು ನಿಮಗೆ ತಿಳಿದಿದ್ದರೆ ಸಿಬ್ಬಂದಿ ಗಾತ್ರ ಯಾವುದು ಎಂದು ನಿಮಗೆ ತಿಳಿದಿದೆ ಇದರ ಆಧಾರದ ಮೇಲೆ ನೀವು ಈ ಎಲ್ಲಾ ಚಟುವಟಿಕೆಗಳ ಅವಧಿಯನ್ನು ಕನಿಷ್ಠ ಸಾಮಾನ್ಯ ಮತ್ತು ಗರಿಷ್ಠ ಸಿಬ್ಬಂದಿ ಗಾತ್ರದಲ್ಲಿ ನಿಜವಾಗಿಯೂ ಲೆಕ್ಕ ಹಾಕಬಹುದು ಈಗ ನನ್ನ ಎಲ್ಲಾ ಚಟುವಟಿಕೆಗಳಿಗೆ ಅವಧಿ ಸಿಕ್ಕಿದೆ ನಾವು ಈಗ ಕೆಲವು ಸಂಯೋಜನೆಗಳನ್ನು ಆರಿಸೋಣ ಈಗ ಈ ಉದಾಹರಣೆಯನ್ನು ನೀವು ನೋಡಿದರೆ ನಾನು ಏನು ಮಾಡಲಿದ್ದೇನೆಂದರೆ ಅದು A C D ಒಂದು ಹಾದಿಯಲ್ಲಿದೆ ಮತ್ತು ಚಟುವಟಿಕೆ B ಮತ್ತು E ಇನ್ನೊಂದು ಹಾದಿಯಲ್ಲಿದೆ ಸಂಬಂಧವು ಹೇಗೆ ಹೋಗುತ್ತದೆ A ನಂತರ ನನಗೆ C ಇದೆ ನಂತರ ನನಗೆ D ಇದೆ ಆದ್ದರಿಂದ A C D ಒಂದು ಹಾದಿಯಲ್ಲಿದೆ ಮತ್ತು B ಮತ್ತು A ಇನ್ನೊಂದು ಹಾದಿಯಲ್ಲಿದೆ ವಿಮರ್ಶಾತ್ಮಕ ಮಾರ್ಗ ಮತ್ತು ಇತರ ಸಂಯೋಜನೆಗಳ ಬಗ್ಗೆ ನೀವು ಇಲ್ಲಿ ಯೋಚಿಸಬಹುದೇ ನೀವು ಇಲ್ಲಿ ಯಾವುದನ್ನೂ ಯೋಚಿಸಲು ಸಾಧ್ಯವಿಲ್ಲ ಏಕೆಂದರೆ ನೀವು ಬಯಸುವ ಯಾವುದೇ ಆಯ್ಕೆಗಳನ್ನು ನೀವು ಆಯ್ಕೆ ಮಾಡಬಹುದು ನೀವು ಮೋಡ್ನಲ್ಲಿ ಕೆಲಸ ಮಾಡುವಾಗಲೆಲ್ಲಾ ನೀವು ಮೋಡ್ ಲೆಕ್ಕಾಚಾರದಲ್ಲಿ ಕೆಲಸ ಮಾಡುವಾಗ ನಿರ್ಣಾಯಕ ಮಾರ್ಗ ಲೆಕ್ಕಾಚಾರಗಳು ಎಂದು ಕರೆಯಲಾಗುವುದಿಲ್ಲ ಆದ್ದರಿಂದ ನಾನು ಮೂರು ಚಟುವಟಿಕೆಗಳಲ್ಲಿ ಸಾಮಾನ್ಯ ಸಂಖ್ಯೆಯನ್ನು ಹೊಂದಿದ್ದರಿಂದ ನಾನು 4 ರಂದು ಸಿಬ್ಬಂದಿ ಗಾತ್ರವನ್ನು ಆಯ್ಕೆ ಮಾಡಲಿದ್ದೇನೆ ಆದ್ದರಿಂದ ನಾನು ಅದನ್ನು 4 ಎಂದು ಕೈಗೆತ್ತಿಕೊಂಡಿದ್ದೇನೆ ಮತ್ತು ಏನಾಗುತ್ತದೆ ಎಂದು ನಾನು ಆ ಅವಧಿಯನ್ನು ಆರಿಸಲಿದ್ದೇನೆ ಅದು 3 8 ಮತ್ತು 5 ಅನ್ನು ಸೂಚಿಸುತ್ತದೆ ಆದ್ದರಿಂದ ನಾನು ಒಂದು ಮಾರ್ಗದಲ್ಲಿ 4 ರಲ್ಲಿ ಸಂಪನ್ಮೂಲ ಸಂಯೋಜನೆಯನ್ನು ಆರಿಸುತ್ತಿರುವಾಗ ಆದ್ದರಿಂದ A C D ನಲ್ಲಿ 4 A C D ಗಾಗಿ ನನ್ನ ಅವಧಿ 3 8 ಮತ್ತು 5 ಆಗಿರುತ್ತದೆ ಅದು ಏನೂ ಅಲ್ಲ ಆದರೆ 816 ಸರಿ ಈಗ ನಾನು ಹಾಗೆ ಆಯ್ಕೆಮಾಡುವಾಗ ಅದೇ ರೀತಿಯಲ್ಲಿ ನಾನು B ಮತ್ತು E ಮೇಲೆ ಸಾಮಾನ್ಯ ಸಂಪನ್ಮೂಲವನ್ನು ಆಯ್ಕೆ ಮಾಡಲಿದ್ದೇನೆ ಆದ್ದರಿಂದ ನಾನು 6 ಮತ್ತು 6 ಅನ್ನು ಆಯ್ಕೆ ಮಾಡಲಿದ್ದೇನೆ ಆದ್ದರಿಂದ ಅದರ ಪ್ರಕಾರ ನನ್ನ ಅವಧಿ 10 ಮತ್ತು 6 ಆಗುತ್ತದೆ ಅದು ಮತ್ತೆ 16 ಆಗಿದೆ ಅದೃಷ್ಟವಶಾತ್ ನಾನು 16 ರ ಅವಧಿಯೊಂದಿಗೆ ಇಲ್ಲಿ ಉತ್ತಮ ಮಟ್ಟವನ್ನು ಹೊಂದಿದ್ದೇನೆ ಮತ್ತು ನನ್ನ ಸಂಪನ್ಮೂಲ ಸಂಯೋಜನೆಯು ವಾಸ್ತವವಾಗಿ 10 ಇಲ್ಲಿ ಸರಿ ಏನಾಗುತ್ತದೆ ನಾನು ಇಲ್ಲಿ ತೆಗೆದುಕೊಂಡ ಅದೇ ಆಯ್ಕೆಗಳು ಮತ್ತು ಇವುಗಳು ನಾನು ಮಾಡಿದ ನನ್ನ ಚಟುವಟಿಕೆಗಳು ಮತ್ತು 10 ರವರೆಗೆ ಇದು ನನ್ನ ಸಂಪನ್ಮೂಲವಾಗಿದೆ ನನ್ನ ಸಂಪನ್ಮೂಲ ಆದರ್ಶ ಸಂಪನ್ಮೂಲ ಸಂಯೋಜನೆ ನನಗೆ ಸಿಕ್ಕಿದೆ ಮತ್ತು ನನ್ನ ಅವಧಿ 16 ರವರೆಗೆ ಬಂದಿದೆ ನೀವು ಹೆಚ್ಚಿನ ಸಂಪನ್ಮೂಲಗಳನ್ನು ಬಳಸಲು ಬಯಸಿದರೆ ಮತ್ತು ನೀವು ಯೋಜನೆಯ ಅವಧಿಯನ್ನು ಕಡಿಮೆ ಮಾಡಲು ಬಯಸಿದ್ದೀರಿ ಅಥವಾ ನೀವು ಹೆಚ್ಚಿನ ಸಂಪನ್ಮೂಲಗಳನ್ನು ಬಳಸಲು ಬಯಸಿದರೆ ಅಥವಾ ಈ ಯಾವುದೇ ಸಂಯೋಜನೆಯಲ್ಲಿ ಯೋಜನೆಯ ಅವಧಿಯನ್ನು ಕಡಿಮೆ ಮಾಡಲು ನೀವು ಬಯಸಿದರೆ ಏನಾಗುತ್ತದೆ ಎಂದು ನೀವು ತಿಳಿದುಕೊಳ್ಳಬೇಕಾಗಬಹುದು ಅನಾವರಣಗೊಂಡ ಸಂಯೋಜನೆಗಳು ಇರುತ್ತವೆ ಆದರೆ ಮೌಲ್ಯಮಾಪನಗಳಿಗೆ ನೀವು ಹಲವು ಆಯ್ಕೆಗಳನ್ನು ಹೊಂದಿರುತ್ತೀರಿ ಆದ್ದರಿಂದ ನೈಜ ಪ್ರಪಂಚದ ಅಭ್ಯಾಸದಲ್ಲಿ ಏನಾಗುತ್ತದೆ ನಾನು ಇಲ್ಲಿ ಒಂದು ಸಂಪನ್ಮೂಲವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಹೇಗೆ ಮಾಡಬೇಕೆಂದು ನಾನು ತೋರಿಸಿದ್ದೇನೆ ಅದೃಷ್ಟವಶಾತ್ ನನ್ನ ಮೊದಲ ಪ್ರಯೋಗದಲ್ಲಿಯೇ ಸಿಕ್ಕಿದೆ ಆಯ್ಕೆಗಳು ಯಾವುವು ಎಂಬುದನ್ನು ನೋಡಲು ನೀವು ಎಲ್ಲಾ ಪ್ರಯೋಗಗಳನ್ನು ಮಾಡಬೇಕಾಗಬಹುದು ಅಥವಾ ಎಲ್ಲಾ 5 ಚಟುವಟಿಕೆಗಳಿಗೆ ಸಾಧ್ಯವಿರುವ ಎಲ್ಲಾ ಮೂರು ಆಯ್ಕೆಗಳನ್ನು ಮೌಲ್ಯಮಾಪನ ಮಾಡಿ ನಂತರ ನಿಮಗೆ ಉತ್ತಮವಾದ ಸಂಯೋಜನೆ ಯಾವುದು ಎಂದು ನೋಡಿ ಇದು ಯಾವುದೇ ಸಂದರ್ಭದಲ್ಲಿ ನಿಮಗೆ ಸೂಕ್ತವಾದ ಅತ್ಯುತ್ತಮ ಫಿಟ್ ಆಗಿ ಪರಿಣಮಿಸುತ್ತದೆ ಈಗ ಅನೇಕ ಸಂಪನ್ಮೂಲಗಳೊಂದಿಗೆ ಬರುವಂತೆ ಸಂಕೀರ್ಣತೆಯನ್ನು ತೋರಿಸಲು ನಾವು ಇದನ್ನು ಇನ್ನೊಂದು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ ಇದು ಸ್ಟೀಲ್ ಟ್ರಸ್ ಸೇತುವೆ ಮುಖ್ಯವಾಗಿ ಏನಾಗುತ್ತದೆ ಇದು ಸರಳ ಉಕ್ಕಿನ ಟ್ರಸ್ ಆಗಿದೆ ಆದ್ದರಿಂದ ನಾನು ಇಲ್ಲಿ ಸ್ಟೀಲ್ ಟ್ರಸ್ ಅನ್ನು ಹೊಂದಿದ್ದೇನೆ ಇದು ನನ್ನ ಡೆಕ್ ಸ್ಲ್ಯಾಬ್ ಇವು ನನ್ನ ಬೇರಿಂಗ್ಗಳು ನಾನು ಇಲ್ಲಿ ಉತ್ತಮ ಅಡಿಪಾಯವನ್ನು ಹೊಂದಿದ್ದೇನೆ ಇದು ಪಿಯರ್ ಕ್ಯಾಪ್ ಮತ್ತು ಇದು ಪಿಯರ್ ಆಗಿದೆ ಆದ್ದರಿಂದ ಮುಖ್ಯವಾಗಿ ನಾನು ಪಿಯರ್ ಮತ್ತು ಪಿಯರ್ ಕ್ಯಾಪ್ ಚಟುವಟಿಕೆಗಳನ್ನು ನೋಡಲು ಹೋಗುತ್ತಿದ್ದೇನೆ ಆದ್ದರಿಂದ ನಾನು ಪಿಯರ್ಸ್ ಮತ್ತು ಪಿಯರ್ ಕ್ಯಾಪ್ನಲ್ಲಿ ಮಾತ್ರ ಚಟುವಟಿಕೆಗಳನ್ನು ನೋಡಲಿದ್ದೇನೆ ಸೈಟ್ನಲ್ಲಿ ಕಾಂಕ್ರೀಟಿಂಗ್ ಚಟುವಟಿಕೆ ಮಾತ್ರ ಸಾಧನಗಳು ಆದ್ದರಿಂದ ಇವುಗಳಲ್ಲಿ ನಾನು ಬ್ಯಾಚಿಂಗ್ ಪ್ಲಾಂಟ್ 3 ಅಗೆಯುವ ಯಂತ್ರಗಳು 8 ಡಂಪ್ ಟ್ರಕ್ಗಳು 1 ಕಾಂಕ್ರೀಟ್ ಪಂಪ್ 4 ಟ್ರಾನ್ಸಿಟ್ ಮಿಕ್ಸರ್ಗಳು 1 ಬೂಮ್ ಪಂಪ್ ಮತ್ತು 1 ಮೊಬೈಲ್ ಕ್ರೇನ್ ಅನ್ನು ಹೊಂದಿದ್ದೇನೆ ಮಾನವಶಕ್ತಿಯ ಮೇಲಿನ ಸಂಪನ್ಮೂಲ ನನ್ನ ಬಳಿ 30 ಬಾರ್ ಬೆಂಡರ್ಗಳು 12 20 ಬಡಗಿಗಳು 30 ಮೇಸನ್ ಪ್ರಥಮ ದರ್ಜೆ 15 ಮೇಸನ್ ಎರಡನೇ ದರ್ಜೆ ಮತ್ತು 8 ಪಂಪರ್ಗಳು ಮತ್ತು 50 ಕೌಶಲ್ಯರಹಿತ ಕೆಲಸಗಾರರು ಇದ್ದಾರೆ ಈಗ ಈ ಎರಡು ನಾಲ್ಕು ಹಂತಗಳಿಗೆ ನಾನು ನಾಲ್ಕು ಚಟುವಟಿಕೆಗಳನ್ನು ಹೊಂದಿದ್ದೇನೆ ಅಥವಾ ಮುಖ್ಯ ಘಟಕಕ್ಕೆ ಉಪ ಚಟುವಟಿಕೆಗಳು ಒಂದು ಪಿಯರ್ ಮತ್ತು ಇನ್ನೊಂದು ಪಿಯರ್ ಕ್ಯಾಪ್ ಸರಿ ಆದ್ದರಿಂದ ಪಿಯರ್ಗಾಗಿ ರಿಬಾರ್ ಪಿಯರ್ಗಾಗಿ ಶಟ್ಟರಿಂಗ್ ಪಿಯರ್ನ ಕಾಂಕ್ರೀಟಿಂಗ್ ಪಿಯರ್ನ ಡಿ ಶಟ್ಟರಿಂಗ್ ಪಿಯರ್ ಕ್ಯಾಪ್ಗಾಗಿ ಮತ್ತೆ ರಿಬಾರ್ ಮಾಡಿ ಪಿಯರ್ ಕ್ಯಾಪ್ಗಾಗಿ ಶಟ್ಟರಿಂಗ್ ಪಿಯರ್ ಕ್ಯಾಪ್ಗಾಗಿ ಕಾಂಕ್ರೀಟ್ ಮಾಡುವುದು ಮತ್ತು ಪಿಯರ್ ಕ್ಯಾಪ್ಗಾಗಿ ಡಿ ಶಟ್ಟರಿಂಗ್ ಈಗ ನಾನು ಇಲ್ಲಿ ಎರಡು ಸಂಯೋಜನೆಗಳನ್ನು ಹೊಂದಿದ್ದೇನೆ ಒಂದು ಮೋಡ್ 1 ಮತ್ತು ಇನ್ನೊಂದು ಮೋಡ್ 2 ಮತ್ತು ವಿಭಿನ್ನ ಸಂಪನ್ಮೂಲ ಸಂಯೋಜನೆಗಳಿಗಾಗಿ ನಾನು ಬೇರೆ ಅವಧಿಯನ್ನು ಪಡೆಯುತ್ತಿದ್ದೇನೆ ಆದ್ದರಿಂದ ಈ ಡೇಟಾವನ್ನು ನೀವು ತಜ್ಞರಿಂದ ಹಿಂದಿನ ಪ್ರಾಜೆಕ್ಟ್ಗಳಿಂದ ಪಡೆಯಬಹುದು ನೀವು ತಜ್ಞರ ಬಳಿಗೆ ಹೋದಾಗ ಅವರು ಮೊದಲ ಆಯ್ಕೆಯು ಕಾರ್ಯರೂಪಕ್ಕೆ ಬರದಿದ್ದಾಗ ಅದೇ ಚಟುವಟಿಕೆಯನ್ನು ಮೌಲ್ಯಮಾಪನ ಮಾಡುವ ಎರಡನೇ ಪರ್ಯಾಯ ಆಯ್ಕೆಯನ್ನು ಹೊಂದಿರುತ್ತಾರೆ ಆದ್ದರಿಂದ ಇದು ಪ್ರಾಥಮಿಕವಾಗಿ ಆದ್ಯತೆಯ ಆಯ್ಕೆಯಾಗಿದೆ ಮತ್ತು ಇದು ಪರ್ಯಾಯ ಆಯ್ಕೆ ದತ್ತಾಂಶವಾಗಿದ್ದು ಅದು ನಾವು ಸೈಟ್ನಲ್ಲಿ ಸಿಗುತ್ತದೆ ಈಗ ನೀವು ಏನು ಮಾಡಬೇಕು ಉತ್ತಮವಾದ ಕಟ್ ಸನ್ನಿವೇಶವನ್ನು ಮೌಲ್ಯಮಾಪನ ಮಾಡಲು ನೀವು ಎಲ್ಲಾ ಆಯ್ಕೆಗಳನ್ನು ಮೌಲ್ಯಮಾಪನ ಮಾಡಬೇಕಾಗಬಹುದು ಮೊದಲ ಮೋಡ್ನಲ್ಲಿ ಎಲ್ಲಾ ಚಟುವಟಿಕೆಗಳನ್ನು ಪರಿಗಣಿಸುವುದು ಒಂದು ಆಯ್ಕೆಯಾಗಿದೆ ಇತರ ಆಯ್ಕೆಯು ಎಲ್ಲಾ ಚಟುವಟಿಕೆಗಳನ್ನು ಎರಡನೇ ಮೋಡ್ನಲ್ಲಿ ಪರಿಗಣಿಸುತ್ತದೆ ಮತ್ತು ಬಹುಶಃ ಈ ಚಟುವಟಿಕೆ C ಮತ್ತು H ಬೇರೆ ಆಯ್ಕೆಗಳಿಲ್ಲ ಎರಡನೇ ಆಯ್ಕೆ ಇತ್ತು ನಾನು ಅದನ್ನು ತೆಗೆದುಕೊಂಡಿದ್ದೇನೆ ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಚಟುವಟಿಕೆಯ ಮೇಲೆ ಸಂಯೋಜನೆಗಳನ್ನು ಆರಿಸಿ ಮೊದಲ ಮೋಡ್ B ಚಟುವಟಿಕೆ ಎರಡನೇ ಮೋಡ್ ಆದ್ದರಿಂದ ಚಟುವಟಿಕೆ C ಪ್ರಾಥಮಿಕವಾಗಿ ಕೇವಲ ಒಂದು ಮೋಡ್ ಮಾತ್ರ ಇದೆ ಈಗ D ನೀವು ಒಂದು ಬಾರಿ ಮೊದಲ ಮೋಡ್ ಒಂದು ಬಾರಿ ಎರಡನೇ ಮೋಡ್ ಅನ್ನು ಆರಿಸುತ್ತೀರಿ ಆದ್ದರಿಂದ ನೀವು ಲಭ್ಯವಿರುವ n ಸಂಖ್ಯೆಯ ಸಂಯೋಜನೆಗಳನ್ನು ಹೊಂದಿರುತ್ತೀರಿ ಮತ್ತು ನೀವು ಅಲ್ಲಿ ಸರಳವಾದ ಹ್ಯೂರಿಸ್ಟಿಕ್ ವಿಧಾನಗಳೊಂದಿಗೆ ಹೋಗದಿದ್ದರೆ ನೀವು ಎಲ್ಲವನ್ನೂ ಅನ್ವೇಷಿಸಬೇಕಾಗಬಹುದು ಈಗ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತದೆ ಎಂದರೆ ಸಂಪನ್ಮೂಲ ಪ್ರಕಾರಗಳು ಸಹ ನಾವು ಇದನ್ನು ಸಾಮಾನ್ಯೀಕರಿಸಿದ ಬಹು ಮೋಡ್ ಸಂಪನ್ಮೂಲ ಸಂಯೋಜನೆಗಳೆಂದು ಕರೆಯುತ್ತೇವೆ ಈ ಉದಾಹರಣೆಯನ್ನು ನೀವು ನೋಡಿದರೆ ಇದು ವಸತಿ ಯೋಜನೆಯಲ್ಲಿ ಸರಳ ಚಟುವಟಿಕೆಯ ಉದಾಹರಣೆಯಾಗಿದೆ ಆದ್ದರಿಂದ ನಾನು ಕಾಲಮ್ ಗುರುತು ಕಾಲಮ್ ರೆಇನ್ಫೋರ್ಸ್ನಮೆಂಟ್ ಶಟ್ಟರಿಂಗ್ ಕಾಂಕ್ರೀಟಿಂಗ್ ಡಿ ಶಟ್ಟರಿಂಗ್ ಮೆಟ್ಟಿಲುಗಳ ಶಟ್ಟರಿಂಗ್ ಸ್ಲ್ಯಾಬ್ ಶಟ್ಟರಿಂಗ್ ರೆಇನ್ಫೋರ್ಸ್ನಮೆಂಟ್ ಸಾಗಣೆ ಮತ್ತು ಮುಂತಾದವುಗಳನ್ನು ಹೊಂದಿದ್ದೇನೆ ನೀವು ಇಲ್ಲಿ ನೋಡಿದರೆ ಈ ನಿರ್ದಿಷ್ಟ ಸಂಯೋಜನೆಗಳಿಗಾಗಿ ಮಾತ್ರ ನಾನು ನಿಮ್ಮನ್ನು ಮೋಡ್ 2 ನಲ್ಲಿ ಮಾತ್ರ ಹೈಲೈಟ್ ಮಾಡಲು ಬಯಸುತ್ತೇನೆ ಕಾಲಮ್ ಬಲವರ್ಧನೆಯು 6 ಬಾರ್ ಬೆಂಡರ್ಗಳೊಂದಿಗೆ ನಾನು ಮಾಡಬಹುದು ಇದು 12 ದಿನಗಳನ್ನು ತೆಗೆದುಕೊಳ್ಳುತ್ತದೆ ನಾನು 6 ಬಾರ್ ಬೆಂಡರ್ ಮತ್ತು 1 ಕ್ರೇನ್ ಅವಧಿ 8 ಸಂಯೋಜನೆಯನ್ನು ಸಹ ಹೊಂದಬಹುದು ಸ್ಥಗಿತಗೊಳಿಸುವಿಕೆ 8 ಬಡಗಿಗಳು 6 ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ನಾನು ಇನ್ನೂ 8 ಬಡಗಿಗಳು ಮತ್ತು 1 ಕ್ರೇನ್ನೊಂದಿಗೆ 4 ದಿನಗಳ ಅವಧಿಯನ್ನು ಮಾಡಬಹುದು ರೆಇನ್ಫೋರ್ಸ್ನಮೆಂಟ್ 23 ಬಾರ್ ಬೆಂಡರ್ಗಳು ಅಥವಾ 7 ದಿನದ ಸಂಯೋಜನೆಗಳು ಅಥವಾ 23 ಬಾರ್ ಬೆಂಡರ್ಗಳು 5 ದಿನದ ಸಂಯೋಜನೆಯಲ್ಲಿ 1 ಕ್ರೇನ್ ಮಾಡುತ್ತದೆ ಆದ್ದರಿಂದ ಈಗ ಇಲ್ಲಿ ಏನಾಗುತ್ತದೆ ಮೊದಲನೆಯದಾಗಿ ಯಾವುದೇ ಚಟುವಟಿಕೆಯು ಯಾವುದೇ ಸಂಪನ್ಮೂಲವನ್ನು ತೆಗೆದುಕೊಳ್ಳಬಹುದು ಸಮಸ್ಯೆ ತುಂಬಾ ಸರಳವಾಗಿತ್ತು ಆದ್ದರಿಂದ ಸಂಪನ್ಮೂಲ ವೇಳಾಪಟ್ಟಿ ವಿರಳ ಸಂಪನ್ಮೂಲವು ನಿಜವಾದ ಸಂಕೀರ್ಣ ಸಮಸ್ಯೆಯಾಗಿದೆ ಸ್ವಲ್ಪ ಸರಳವಾದ ಪ್ರಕರಣವೆಂದರೆ ನಾನು ಯಾವುದೇ ಸಂಪನ್ಮೂಲದಲ್ಲಿ ಡಂಪ್ ಮಾಡಬಹುದಾದ ಯಾವುದೇ ಚಟುವಟಿಕೆಯಾಗಿದೆ ಆಗ ಅದು ಇನ್ನೂ ಸುಲಭವಾದ ಪ್ರಕರಣವಾಗಿತ್ತು ಉದಾಹರಣೆಗೆ ಈ ಚಟುವಟಿಕೆಗಳಲ್ಲಿ ಅಲ್ಲಿರುವ ಎಲ್ಲ ಚಟುವಟಿಕೆಗಳು ಅವರು ವಿಭಿನ್ನ ರೀತಿಯ ನುರಿತ ಕೆಲಸಗಾರರನ್ನು ಹೊಂದಿದ್ದಾರೆ ಮತ್ತು ಹೀಗೆ ಇಲ್ಲಿ ನೀವು ನಿಜವಾಗಿಯೂ ಸಂಪನ್ಮೂಲಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದ್ದರಿಂದ ನಂತರ ಸಮಸ್ಯೆ ಸ್ವಲ್ಪ ಸಂಕೀರ್ಣವಾಗಿತ್ತು ಮುಂದಿನ ಪ್ರಕರಣವು ಬಂದಿತು ಅದರಲ್ಲಿ ನಾನು ಕಾರ್ಯಗತಗೊಳಿಸಲು ಅನೇಕ ಆಯ್ಕೆಗಳನ್ನು ಹೊಂದಿದ್ದೇನೆ ಮತ್ತು ನನ್ನ ಸಂಪನ್ಮೂಲಗಳಲ್ಲಿ ನನಗೆ ನಿರ್ಬಂಧವಿದೆ ಮತ್ತು ಇನ್ನೂ ಕಾರ್ಯಗತಗೊಳಿಸಲು ನನಗೆ ಅನೇಕ ಆಯ್ಕೆಗಳಿವೆ ಕನಿಷ್ಠ ಅವಧಿ ಯಾವುದು ಮತ್ತು ನನ್ನ ಸಂಪನ್ಮೂಲಗಳ ಮೇಲಿನ ನನ್ನ ನಿರ್ಬಂಧಗಳೊಂದಿಗೆ ಏನು ಎಂದು ನೋಡಲು ನೀವು ಆಯ್ಕೆಗಳನ್ನು ನೋಡಬಹುದು ನನ್ನ ಅತ್ಯುತ್ತಮ ಫಿಟ್ ಆಪರೇಷನ್ ಲಭ್ಯವಿರುವ ಆಯ್ಕೆಯಾಗಿದೆ ನೀವು ಮುಂದುವರಿಯಬಹುದು ಮುಂದಿನ ಆಯ್ಕೆಯು ಅದೇ ಮೋಡ್ಗಳಲ್ಲಿಯೂ ಸಹ ಇದೆ ನನ್ನ ಮೋಡ್ಗಳಿಗೆ ನಾನು ವಿವಿಧ ರೀತಿಯ ಸಂಪನ್ಮೂಲ ಸಂಯೋಜನೆಗಳನ್ನು ಹೊಂದಿರಬಹುದು ಉದಾಹರಣೆಗೆ ನಾನು ಬ್ರಷ್ ಅನ್ನು ಹಸ್ತಚಾಲಿತವಾಗಿ ಬಳಸುವ ಮೂಲಕ ಚಿತ್ರಕಲೆ ಮಾಡಬಹುದು ಅಥವಾ ಇಡೀ ಸಂದರ್ಭದಲ್ಲಿ ಸಿಂಪಡಿಸಲು ಮತ್ತು ಚಿತ್ರಿಸಲು ಯಾಂತ್ರಿಕತೆಗಾಗಿ ನಾನು ಬಳಸಬಹುದು ಮತ್ತು ಸಿಂಪಡಿಸಬಹುದು ಈಗ ನನಗೆ ಎರಡು ಆಯ್ಕೆಗಳಿವೆ ಆದ್ದರಿಂದ ನನ್ನ ವರ್ಣಚಿತ್ರಕಾರನ ಮೇಲೆ ನನ್ನ ಚಿತ್ರಕಲೆ ಸಂಪನ್ಮೂಲಕ್ಕೆ ಹಲವು ನಿರ್ಬಂಧಗಳನ್ನು ಹೊಂದಿದ್ದರೆ ಏನಾಗುತ್ತದೆ ಎಂಬ ಸಂಪನ್ಮೂಲವನ್ನು ಆಧರಿಸಿ ನಾನು ನಿಮಗೆ ತಿಳಿದಿರುವ ಅವರೊಂದಿಗೆ ಇನ್ನೂ ಹೋಗಬಹುದು ನನ್ನ ಕೈಯಾರೆ ಚಿತ್ರಕಲೆ ವಿಧಾನವನ್ನು ನಾನು ಇನ್ನೂ ತಪ್ಪಿಸಬಹುದು ಮತ್ತು ನಾನು ಇತರ ಸಂಪನ್ಮೂಲದೊಂದಿಗೆ ಹೋಗಬಹುದು ಆದ್ದರಿಂದ ಸಂಪನ್ಮೂಲ ನಿರ್ಬಂಧಗಳು ಏನಾಗುತ್ತದೆ ಎಂಬುದು ನಿಜವಾಗಿಯೂ ಪರಿಹರಿಸಲ್ಪಡುತ್ತದೆ ಆದರೆ ಮತ್ತೊಂದು ಪ್ರಕರಣವು ವೆಚ್ಚದ ಭಾಗವನ್ನು ಸೂಚಿಸುವಂತಹ ಬೆಳೆಗಳನ್ನು ಹೆಚ್ಚಿಸಬಹುದು ಆದ್ದರಿಂದ ನಾನು ಕೆಲವು ಚಟುವಟಿಕೆಗಳನ್ನು ಮಾಡಲು ಇಡೀ ಸೆಟಪ್ನಲ್ಲಿ ಮತ್ತೊಂದು ಕ್ರೇನ್ ಅನ್ನು ಬಳಸಿದರೆ ಅದರ ಬೆಲೆ ಏನು ಅವಧಿ ಕಡಿಮೆ ಹೋಗಬಹುದು ನನ್ನ ಸಂಪನ್ಮೂಲಕ್ಕೆ ನಾನು ಯಾವುದೇ ನಿರ್ಬಂಧಗಳನ್ನು ಹೊಂದಿಲ್ಲ ನಾನು ವೇಗವಾಗಿ ಮುಗಿಸಲು ಸಮರ್ಥನಾಗಿದ್ದೇನೆ ಆದರೆ ನನ್ನ ವೆಚ್ಚವು ಮೇಲೆ ಹೋಗಬಹುದು ಆದ್ದರಿಂದ ಪ್ರಾಥಮಿಕವಾಗಿ ನೀವು ಈ ಸಂದರ್ಭದಲ್ಲಿ ವೇಳಾಪಟ್ಟಿ ಮಾಡುತ್ತಿದ್ದೀರಿ ನೀವು ಸಮಯ ಸಂಪನ್ಮೂಲ ಮತ್ತು ಒಟ್ಟಿಗೆ ಬಿತ್ತರಿಸುವಿಕೆಯ ಸಂಯೋಜನೆಯನ್ನು ನೋಡಬೇಕು ನಂತರ ನೀವು ಮಾತ್ರ ಯೋಜನೆಗಳಲ್ಲಿ ಬಹಳ ಯಶಸ್ಸನ್ನು ಪಡೆಯುತ್ತೀರಿ ಆದ್ದರಿಂದ ಇದರೊಂದಿಗೆ ನಾನು ಇಂದಿನ ತರಗತಿಗೆ ನಿಲ್ಲುತ್ತಿದ್ದೇನೆ ಆದ್ದರಿಂದ ಸಂಪನ್ಮೂಲ ವೇಳಾಪಟ್ಟಿಗಳ ಕುರಿತು ಇಂದಿನ ವರ್ಗ ವೈಜ್ಞಾನಿಕ ವಿಧಾನಗಳು ಪ್ರಕೃತಿಯಲ್ಲಿ ಸ್ವಲ್ಪ ಸಂಕೀರ್ಣವಾಗಿರುವುದರಿಂದ ಮಾತ್ರ ನಾನು ನಿಮಗೆ ಕೆಲವು ಪ್ರಯೋಗ ಮತ್ತು ದೋಷ ವಿಧಾನಗಳನ್ನು ತೋರಿಸಿದೆ ಆದ್ದರಿಂದ ನಾನು ಒಳಗೊಂಡಿಲ್ಲ ಮತ್ತು ನಿಮಗೆ ಆಸಕ್ತಿ ಇದ್ದಾಗ ಆಸಕ್ತರು ಸಂಶೋಧನಾ ಪ್ರಬಂಧಗಳ ಮೂಲಕ ಹೋಗಬಹುದು